ಹಲೋ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ನನ್ನ ಕೋರ್ಸ್ಗೆ ಮತ್ತೆ ಸ್ವಾಗತ ನಾವು ನಾಲ್ಕನೇ ವಾರದ ಮಧ್ಯದಲ್ಲಿದ್ದೇವೆ ಮತ್ತು ಇದು 21 ನೇ ಉಪನ್ಯಾಸವಾಗಿದೆ ಈ ವಾರದಲ್ಲಿ ನಾನು ಆಲಿಸುವಿಕೆಯ ಮಹತ್ವ ವಿಶೇಷವಾಗಿ ಕೇಳುವಿಕೆಯು ಬಹಳ ಮೂಲಭೂತ ಮತ್ತು ಸಮಗ್ರವಾಗಿರುವ ಸಂವಹನ ಕೌಶಲ್ಯದ ಬಗ್ಗೆ ನೋಡೋಣ ತದನಂತರ ಆರಂಭದಲ್ಲಿ ನಾನು ನಿಮ್ಮೊಂದಿಗೆ ಅದರ ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡುತ್ತೇನೆ ಮತ್ತು ನಂತರ ಹಿಂದಿನ ಉಪನ್ಯಾಸದಲ್ಲಿ ನಾನು ನಿಮಗೆ ಸಕ್ರಿಯ ಆಳಿಕೆ ಬಗ್ಗೆ ತಿಳಿಸಿದ್ದೆ ಮತ್ತು ನಾನು ಅಡೆತಡೆಗಳ ಬಗ್ಗೆ ಮಾತನಾಡಲಿದ್ದೇನೆ ನಂತರ ನಾನು ಆಲಿಸುವ ಈ ಪರಿಕಲ್ಪನೆಯನ್ನು ಮುಕ್ತಾಯಗೊಳಿಸುತ್ತೇನೆ ಮತ್ತು ನಂತರ ನಾವು ಇತರ ಕೇಳುವ ಮತ್ತು ಮಾತನಾಡುವ ಅಂಶಗಳ ಬಗ್ಗೆ ಗಮನಿಸೋಣ ಉಪನ್ಯಾಸದ ಕೊನೆಯಲ್ಲಿ ನಾನು ಏನು ಮಾಡಲು ಯೋಜಿಸುತ್ತಿದ್ದೇನೆ ಎಂಬುದನ್ನು ನಾನು ಹೇಳುತ್ತೇನೆ ಇದರಲ್ಲಿ ನಾವು ವಿಶೇಷವಾಗಿ ಸಕ್ರಿಯ ಆಲಿಸುವಿಕೆಗೆ ಇರುವ ಅಡೆತಡೆಗಳ ಮೇಲೆ ಗಮನ ಹರಿಸಲಿದ್ದೇವೆ ಆದರೆ ಪ್ರಾರಂಭಿಸುವ ಮೊದಲು ಕಳೆದ ಉಪನ್ಯಾಸದಲ್ಲಿ ನಾವು ಏನು ಮಾಡಿದ್ದೇವೆ ಎಂಬುದರ ಕುರಿತು ಕೆಲವು ಮುಖ್ಯಾಂಶಗಳನ್ನು ನಿಮಗೆ ನೀಡಲು ನಾನು ಬಯಸುತ್ತೇನೆ ಕಳೆದ ಉಪನ್ಯಾಸದಲ್ಲಿ ಉತ್ತಮ ಸಂವಹನವು ಆಲಿಸುವಿಕೆಯ ಅವಿಭಾಜ್ಯ ಅಂಗವಾಗಿದೆ ಎಂದು ನಾನು ನಿಮ್ಮೊಂದಿಗೆ ಮಾತನಾಡಿದ್ದೇನೆ ವಾಸ್ತವವಾಗಿ ಉತ್ತಮ ಸಂವಹನವು ಉತ್ತಮ ಆಲಿಸುವಿಕೆ ಮತ್ತು ಉತ್ತಮ ಆಲಿಸುವಿಕೆಯು ಸಕ್ರಿಯವಾದ ಸಮಗ್ರ ಸಂವಹನ ಕೌಶಲ್ಯವಾಗಿದ್ದು ಅದು ಶಕ್ತಿಯನ್ನು ಬೇಡುತ್ತದೆ ಮತ್ತು ಹೇಗೆ ಎಂದು ತಿಳಿಯುತ್ತದೆ ಇದು ಉದ್ದೇಶಪೂರ್ವಕವಾಗಿದೆ ಶಕ್ತಿಯುತವಾಗಿದೆ ಮತ್ತು ಉತ್ಪಾದಕವಾಗಿದೆ ಸಕ್ರಿಯ ಆಲಿಸುವಿಕೆ ವ್ಯಾಖ್ಯಾನಿಸಲು ಮತ್ತು ವಿವರಿಸಲು ಅದು ಇಡೀ ದೇಹದ ಆಲಿಸುವಿಕೆಯಾಗಿದೆ ಎಂದು ನಾನು ನಿಮಗೆ ಹೇಳಿದ್ದೇನೆ ಕಿವಿಗಳು ಸಂಪೂರ್ಣವಾಗಿ ಜಾಗರೂಕವಾಗಿರುತ್ತವೆ ಕಣ್ಣುಗಳು ಸಂಪೂರ್ಣವಾಗಿ ಜಾಗರೂಕವಾಗಿರುತ್ತವೆ ಕಣ್ಣುಗಳು ಯಾವುದೇ ಅಮೌಖಿಕತೆಯನ್ನು ಸೂಚನೆಗಳನ್ನು ಕಳೆದುಕೊಳ್ಳುವುದಿಲ್ಲ ಮತ್ತು ಅದು ಸಕ್ರಿಯವಾಗಿ ಮೌಖಿಕ ಪದಗಳನ್ನು ಹುಡುಕುತ್ತದೆ ಅವು ಭಾಷಣಕಾರನಿಂದ ಬರುತ್ತವೆ ಕೇವಲ ಕಣ್ಣು ಮತ್ತು ಕಿವಿಗಳನ್ನು ಹೊರತುಪಡಿಸಿ ದೇಹದ ಇತರ ಭಾಗಗಳು ಕೈಗಳು ಮತ್ತು ಕಾಲುಗಳು ಅವು ನಿಶ್ಚಲವಾಗಿರುತ್ತವೆ ಅವು ಭಾಷಣಕಾರನನ್ನು ವಿಚಲಿತಗೊಳಿಸುವುದಿಲ್ಲ ಅವು ಭಾಷಣಕಾರನಿಗೆ ಯಾವುದೇ ತಪ್ಪು ಪ್ರಭಾವ ಬೀರುವುದಿಲ್ಲ ಹೃದಯವು ತುಂಬಾ ಸಹಾನುಭೂತಿಯುಳ್ಳದ್ದಾಗಿರುತ್ತದೆ ಮತ್ತು ಇಡೀ ದೇಹವು ವ್ಯಕ್ತಿಯ ಕಡೆಗೆ ವಾಲುತ್ತದೆ ಆಸಕ್ತಿ ಹೊಂದಿದ್ದಾನೆ ಎಂಬುದನ್ನು ತೋರಿಸುತ್ತದೆ ಮತ್ತು ನಂತರ ಆ ವ್ಯಕ್ತಿಯು ಭಾಷಣಕಾರನ ಬಗ್ಗೆ ಸಹಾನುಭೂತಿಯನ್ನು ತೋರಿಸಲು ಸಹ ಪ್ರಯತ್ನಿಸುತ್ತಿದ್ದಾನೆ ಆದ್ದರಿಂದ ಅದಕ್ಕಾಗಿಯೇ ಸಕ್ರಿಯ ಆಲಿಸುವುದನ್ನು ಇಡೀ ದೇಹ ಆಲಿಸುವುದು ಎಂದು ಕರೆಯಲಾಗುತ್ತದೆ ಸಕ್ರಿಯ ಕೇಳುಗನಾಗಲು ನಿಮಗೆ ಕೆಲವು ಸಲಹೆಗಳನ್ನು ನೀಡುವ ಮೂಲಕ ನಾನು ಉಪನ್ಯಾಸವನ್ನು ಕೊನೆಗೊಳಿಸಿದ್ದೆ ಕೆಲವು ಹೈಲೈಟ್ ಮಾಡಿದ ಪ್ರಮುಖ ಸಲಹೆಗಳೆಂದರೆ ನಾನು ನಿಮ್ಮನ್ನು ವಿನಯಶೀಲರಾಗಿರಲು ಮತ್ತು ಪರಿಗಣಿಸುವಂತೆ ಕೇಳಿಕೊಂಡಿದ್ದೇನೆ ನೀವು ಯಾರ ಮಾತನ್ನು ಕೇಳುತ್ತಿದ್ದೀರೋ ಆ ಭಾಷಣಕಾರನನ್ನು ನೀವು ತುಂಬಾ ಒಳ್ಳೆಯ ಅಥಿತಿಯಂತೆ ಪರಿಗಣಿಸಿ ನಿಮ್ಮ ಮನೆಗೆ ಬರುವ ನೆಚ್ಚಿನ ಅಥಿತಿಯಂತೆ ಅಡ್ಡಿಪಡಿಸಬೇಡಿ ಪ್ರಮುಖ ಅಂಶಗಳನ್ನು ಟಿಪ್ಪಣಿ ಮಾಡಿ ಸ್ವಯಂ ಮಾತನ್ನು ಕಡಿಮೆ ಮಾಡಿ ನಿಮ್ಮ ಆಲಿಸುವಿಕೆಯನ್ನು ಗರಿಷ್ಠಗೊಳಿಸಿ ಗಮನವನ್ನು ಕೇಂದ್ರೀಕರಿಸಿ ವಿಚಲಿತರಾಗಬೇಡಿ ವ್ಯಕ್ತಿಯನ್ನು ಪ್ರೋತ್ಸಾಹಿಸಿ ನೀವು ಆ ವ್ಯಕ್ತಿಯನ್ನು ತಿಳಿದಿದ್ದರೂ ಸಹ ನೀವು ಕೆಲವೊಮ್ಮೆ ಬೆನ್ನು ತಟ್ಟಬಹುದು ಆದರೆ ತಲೆದೂಗುವ ಮತ್ತು ಇತರ ಅಮೌಖಿಕ ಸೂಚನೆಗಳ ಮೂಲಕ ವ್ಯಕ್ತಿಯನ್ನು ಪ್ರೋತ್ಸಾಹಿಸಿ ವ್ಯಕ್ತಿಯು ಏನನ್ನಾದರೂ ಸಾಧಿಸಿದ್ದರೆ ಪ್ರಯತ್ನಗಳನ್ನು ಗುರುತಿಸಿ ವ್ಯಕ್ತಿಯನ್ನು ಹೊಗಳಿ ಮತ್ತು ವ್ಯಕ್ತಿಯು ಕೆಲವು ಬಹಳ ಕಷ್ಟದ ವಿಷಯಗಳಿಂದ ಹೊರಬರಲು ಸಾಧ್ಯವಾದರೆ ನೀವು ಆ ಪ್ರಯತ್ನವನ್ನುಮೆಚ್ಚಿ ಹೊಗಳಿ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಇಲ್ಲಿಯವರೆಗೆ ಚರ್ಚಿಸಿದ ಯಾವುದನ್ನಾದರೂ ನಿಮ್ಮ ಸ್ವಂತ ಪದಗಳಲ್ಲಿ ಸಂಕ್ಷಿಪ್ತವಾಗಿ ಭಾಷಾಂತರಿಸಲು ಪ್ರಯತ್ನಿಸಿ ಸ್ಪಷ್ಟೀಕರಣಗಳನ್ನು ಕೇಳಿರಿ ಯಾವುದಾದರೂ ಅರ್ಥವಾಗಿಲ್ಲದಾಗ ಸ್ಪಷ್ಟೀಕರಣಗಳನ್ನು ಕೇಳಲು ಹಿಂಜರಿಯಬೇಡಿ ಸ್ವತಃ ಸಂಪೂರ್ಣ ಮತ್ತು ಪರಿಣಾಮಕಾರಿಯಾಗಿ ಸಂವಹನ ಪ್ರಕ್ರಿಯೆಯನ್ನು ಮಾಡಲು ಸ್ಪಷ್ಟೀಕರಣವನ್ನು ಪಡೆಯಲು ಹಿಂಜರಿಯಬೇಡಿ ಅತ್ಯಂತ ಶಾಂತವಾದ ಮತ್ತು ಸಮಾಧಾನಕ್ಕೆ ಮೌನಕ್ಕೆ ಶರಣಾಗಿ ಕೊನೆಯಲ್ಲಿ ಸಕಾರಾತ್ಮಕ ಭಾವನೆಯೊಂದಿಗೆ ಮುಕ್ತಾಯಗೊಳಿಸಲು ಪ್ರಯತ್ನಿಸಿ ಎಂದು ನಾನು ಹೇಳಿದ್ದೆ ಯಾವ ವ್ಯಕ್ತಿ ನಿಮ್ಮೊಂದಿಗೆ ಮಾತನಾಡುತ್ತಾರೆ ಮತ್ತು ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ ಒಳ್ಳೆಯ ಭಾವನೆಯೊಂದಿಗೆ ಹೋಗಬೇಕು ಬಂದಿದ್ದ ವ್ಯಕ್ತಿಯು ಅವನ ಅಥವಾ ಅವಳೊಂದಿಗೆ ಮಾತನಾಡಿದ್ದು ಯೋಗ್ಯವಾಗಿತ್ತು ಎಂಬ ಅರಿವಿನೊಂದಿಗೆ ಹೋಗಬೇಕು ಇದನ್ನು ಹೇಳಿದ ನಂತರ ಈ ಉಪನ್ಯಾಸದಲ್ಲಿ ಸಕ್ರಿಯ ಕೇಳಿಸಿಕೊಳ್ಳುವಿಕೆಯ ಮಹತ್ವವನ್ನು ನೋಡುವ ಮೂಲಕ ಪ್ರಾರಂಭಿಸೋಣ ನೀವು ಏಕೆ ಸಕ್ರಿಯ ಕೇಳುಗರಾಗಬೇಕು ಆದ್ದರಿಂದ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಜ್ಞಾನವೇ ಶಕ್ತಿ ಎಂಬುದು ಈಗ ನೀವು ಈ ಜ್ಞಾನವನ್ನು ಹೇಗೆ ಪಡೆಯುತ್ತೀರಿ ಹೆಚ್ಚಾಗಿ ಸಕ್ರಿಯ ಕೇಳುಗರಾಗುವ ಮೂಲಕ ಮತ್ತು ನಿಮಗೆ ಸ್ಪಷ್ಟವಾಗಿ ತಿಳಿದಿದ್ದರೆ ನಿಮ್ಮ ಆಲಿಸುವ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳಿ ನೀವು ಏನನ್ನು ಕೇಳುತ್ತೀರೋ ನಿಮ್ಮ ಮನಸ್ಸಿನಲ್ಲಿ ಏನನ್ನು ಮರುಪ್ರಕ್ರಿಯೆ ಮಾಡುತ್ತೀರೋ ನಿಮಗೆ ಎಲ್ಲವೂ ಸ್ಪಷ್ಟವಾಗಿ ತಿಳಿದಿದ್ದರೆ ಇದು ನಿಮಗೆ ಮತ್ತು ಇತರ ವ್ಯಕ್ತಿಗೆ ನಿಮ್ಮೊಂದಿಗಿನ ಸಂವಹನ ವಹಿವಾಟಿನಲ್ಲಿ ಸಾಕಷ್ಟು ಸಮಯವನ್ನು ಉಳಿಸುತ್ತದೆ ಇದು ಅನೇಕ ವಸ್ತುಗಳು ಹಾನಿಗೊಳಗಾಗುವುದನ್ನು ಸಹ ಉಳಿಸುತ್ತದೆ ನೀವು ಒಂದು ಕಂಪನಿಯಲ್ಲಿದ್ದರೆ ಅದು ಬಹಳಷ್ಟು ದುಬಾರಿ ತಪ್ಪುಗಳನ್ನು ಕೇಳುವ ಕೌಶಲ್ಯದ ಕೊರತೆಯಿಂದಾಗಿ ಬರುವುದನ್ನು ತಪ್ಪಿಸಬಹುದು ಸಕ್ರಿಯ ಆಲಿಸುವಿಕೆಯು ಯಶಸ್ಸಿನ ಅಂದರೆ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳ ಕೀಲಿಯಾಗಿದೆ ಎಂದು ನೆನಪಿಡಿ ನಾನು ನಿಮ್ಮ ಸಂಬಂಧಗಳ ಗುಣಮಟ್ಟವೇ ನಿಮ್ಮ ಯಶಸ್ಸಿನ ಮಟ್ಟವನ್ನು ನಿರ್ಧರಿಸುತ್ತದೆ ಎಂದು ಹೇಳುತ್ತಲೇ ಇದ್ದೀನಿ ಆದ್ದರಿಂದ ನೀವು ಹೊಂದಿರುವ ಹೆಚ್ಚು ಶ್ರೀಮಂತ ಸಂಬಂಧಗಳು ಹೆಚ್ಚು ಜನರು ಬಂದು ಯಶಸ್ಸನ್ನು ನಿಮ್ಮದಾಗಿಸುತ್ತಾರೆ ಸಕ್ರಿಯ ಆಲಿಸುವಿಕೆಯು ನಿಮ್ಮ ಕೆಲಸದ ಪರಿಣಾಮಕಾರಿತ್ವದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ ಆದ್ದರಿಂದ ಇಲ್ಲಿ ಚೆನ್ನಾಗಿ ಕೇಳುವ ವ್ಯಕ್ತಿಯು ಇತರರಿಗೆ ಅಡ್ಡಿಪಡಿಸುವುದಿಲ್ಲ ಎಂದು ಜನರಿಗೆ ತಿಳಿಯುತ್ತದೆ ಆದ್ದರಿಂದ ಈ ವ್ಯಕ್ತಿಯನ್ನು ನಾನು ವಿದೇಶಿ ಪ್ರತಿನಿಧಿಗಳೊಂದಿಗೆ ಚರ್ಚೆಗೆ ಕಳುಹಿಸಬಹುದು ಈ ಒಬ್ಬ ಒಬ್ಬ ಸಕ್ರಿಯ ಕೇಳುಗ ವ್ಯಕ್ತಿಯನ್ನು ನನಗೆ ಬಹಳ ಮುಖ್ಯವಾದ ಅತಿಥಿಯನ್ನು ಸ್ವೀಕರಿಸಲು ನಾನು ಆತ್ಮವಿಶ್ವಾಸದಿಂದ ಕಳುಹಿಸಬಹುದು ಅವನು ಆ ವ್ಯಕ್ತಿಯ ಮಾತನ್ನು ಸಕ್ರಿಯವಾಗಿ ಕೇಳುತ್ತಾನೆ ಮತ್ತು ಯಾವುದು ಪ್ರಸ್ತುತ ಅದನ್ನು ಮಾಡುತ್ತಾನೆ ಆದ್ದರಿಂದ ಇದು ನಿಮ್ಮ ಉದ್ಯೋಗದ ಪರಿಣಾಮಕಾರಿತ್ವದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ ಇದು ಸಹ ನೀವು ಯಾವುದೇ ವಹಿವಾಟುಗಳು ಮತ್ತು ಸಂಘರ್ಷಗಳಲ್ಲಿ ಒಟ್ಟಾರೆ ತಪ್ಪು ಸಂವಹನವನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ಉದ್ಯೋಗ ಮತ್ತೆ ವೈಯಕ್ತಿಕ ಮಟ್ಟದಲ್ಲಿ ಮಾನವ ಸಂವಹನ ಮಟ್ಟದಲ್ಲಿಯೂ ಸಹ ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ ಒಟ್ಟಾರೆಯಾಗಿ ಇದು ನಿಮ್ಮ ಮನವೊಲಿಸುವ ಮತ್ತು ಸಂಧಾನದ ಕೌಶಲ್ಯಗಳನ್ನು ಸುಧಾರಿಸುತ್ತದೆ ಆದ್ದರಿಂದ ಮನವೊಲಿಸುವ ಕೌಶಲ್ಯ ನೀವು ಉತ್ತಮವಾಗಿ ಆಲಿಸುತ್ತೀರಿ ಇದರಿಂದಾಗಿ ನೀವು ವ್ಯಕ್ತಿಯ ಮೇಲೆ ಉತ್ತಮ ಪ್ರಭಾವ ಬೀರಬಹುದು ಮತ್ತು ನೀವು ಕೇಳುವುದರಿಂದ ನೀವು ಇತರ ವ್ಯಕ್ತಿಯೊಂದಿಗೆ ಉತ್ತಮವಾಗಿ ಸಕ್ರಿಯವಾಗಿ ಮಾತುಕತೆ ನಡೆಸಲು ಸಾಧ್ಯವಾಗುತ್ತದೆ ಜಪಾನಿಯರು ಮತ್ತು ಅಮೆರಿಕಾದ ವ್ಯಾಪಾರ ವಹಿವಾಟಿನ ನಡುವೆ ಏಕೆಂದರೆ ಅವು ತುಂಬಾ ಹೆಚ್ಚುವರಿ ಪದಗಳಾಗಿರುತ್ತವೆ ಮತ್ತು ನಂತರ ಅವರು ಹೆಚ್ಚು ಮಾತನಾಡುತ್ತಾರೆ ಆದ್ದರಿಂದ ಅವರು ಜಪಾನಿಗೆ ಬರುವರು ಮತ್ತು ನಂತರ ಜಪಾನಿನ ಉದ್ಯಮಿ ಅವರು ಇನ್ನೊಬ್ಬ ವ್ಯಕ್ತಿಯ ಮಾತನ್ನು ಸಾಕಷ್ಟು ಜಾಗರೂಕತೆಯಿಂದ ಕೇಳಿಸಿಕೊಳ್ಳುತ್ತಾರೆ ಆದರೆ ನಂತರ ಎಂದಿಗೂ ಅಡ್ಡಿಪಡಿಸುವುದಿಲ್ಲ ಅಮೆರಿಕನ್ನರು ಮಾತನಾಡುತ್ತಲೇ ಇರುತ್ತಾರೆ ಮತ್ತು ನಂತರ ಹೇಳಲು ಬಯಸಿದ ಎಲ್ಲದರ ಬಗ್ಗೆ ಮಾತನಾಡುತ್ತಾರೆ ಮತ್ತು ನಂತರ ಅವನು ಸಂಪೂರ್ಣವಾಗಿ ದಣಿದಿದ್ದೇನೆ ಎಂದು ಭಾವಿಸುತ್ತಾನೆ ಮತ್ತು ಮಾತನಾಡಲು ಬೇರೆ ಏನೂ ಇಲ್ಲ ಎಂದು ಅವನು ಅರಿತುಕೊಂಡಂತೆ ಜಪಾನಿಯ ಮಾತನಾಡಲು ಪ್ರಾರಂಭಿಸುತ್ತಾನೆ ಅವರು ಹೀಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ವಿಯಾಗುತ್ತಾರೆ ಎಂದು ನೀವು ಯೋಚಿಸುವುದಿಲ್ಲವೇ ಮತ್ತು ನಂತರ ಅವರು ಕೇವಲ ಉತ್ತಮ ಸಂಧಾನಕಾರರೆಂದು ತೋರಿಸುತ್ತಾರೆ ಬಹಳ ಸಕ್ರಿಯ ಕೇಳುಗರಾಗಿರುತ್ತಾರೆ ಈಗ ನೀವು ಸಕ್ರಿಯ ಕೇಳುಗರಾಗುತ್ತೀರಿ ಎಂದು ನಿರ್ಧರಿಸಿದ ನಂತರ ನೀವು ಅರ್ಥಮಾಡಿಕೊಳ್ಳ ಬೇಕಾಗಿದ್ದು ಇದು ಅಷ್ಟು ಸುಲಭವಲ್ಲ ಏಕೆಂದರೆ ಕೆಲವು ಅಡೆತಡೆಗಳನ್ನು ನಾನು ಸಕ್ರಿಯ ಆಲಿಸುವಿಕೆಗೆ ಅಡೆತಡೆಗಳು ಎಂದು ಕರೆಯುತ್ತೇನೆ ಕೆಲವು ಸಮಸ್ಯೆಗಳಿವೆ ಸಮಸ್ಯೆಗಳು ನಿಮ್ಮ ಸುತ್ತಮುತ್ತಲಿನ ಪರಿಸರದಿಂದ ಬರಬಹುದು ಆದರೆ ಸಮಸ್ಯೆಗಳು ನಿಮ್ಮೊಳಗಿಂದ ಬರಬಹುದು ಈಗ ಒಟ್ಟಾರೆಯಾಗಿ ಸುತ್ತಮುತ್ತಲಿನ ಪ್ರದೇಶಗಳಿಂದ ಹೊರಗಿನಿಂದ ಬರುವ ಶಬ್ದದಂತಹ ಅಡೆತಡೆಗಳನ್ನು ಭೌತಿಕ ಅಡೆತಡೆಗಳು ಎಂದು ನಾವು ಕರೆಯುತ್ತೇವೆ ನೀವು ಆಡಿಟೋರಿಯಂನಲ್ಲಿದ್ದೀರಿ ಅಥವಾ ನೀವು ಕೇಳುತ್ತಿರುವ ತರಗತಿಯಲ್ಲಿದ್ದೀರಿ ಎಂದು ಹೇಳೋಣ ಆದರೆ ಹೊರಗೆ ಒಂದು ಕಾರ್ಯ ನಡೆಯುತ್ತಿದೆ ಮತ್ತು ನಂತರ ಧ್ವನಿವರ್ಧಕದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನು ನುಡಿಸಲಾಗುತ್ತಿದೆ ಬಹಳ ಗಂಭೀರವಾದ ವಿಷಯದ ಮೇಲೆ ಗಮನ ಕೇಂದ್ರೀಕರಿಸುವುದು ನಿಮಗೆ ತುಂಬಾ ಕಷ್ಟ ತರಗತಿಯಲ್ಲಿ ನಡೆಯುತ್ತಿರುವ ಚರ್ಚೆಯು ನಿಮ್ಮ ನೆಚ್ಚಿನ ಹಾಡುಗಳೊಂದಿಗೆ ಸ್ಪರ್ಧಿಸುತ್ತಿದೆ ಮತ್ತು ನಂತರ ಅದು ತುಂಬ ಜೋರಾಗಿರುತ್ತದೆ ಎಷ್ಟೆಂದರೆ ಶಿಕ್ಷಕರು ಕಡಿಮೆ ಧ್ವನಿಯಲ್ಲಿ ಮಾತನಾಡುತ್ತಿದ್ದಾರೆ ಅನ್ನುವಷ್ಟು ಆದ್ದರಿಂದ ಈ ರೀತಿಯ ಸ್ಪರ್ಧೆಯು ಹೊರಗಿನ ಶಬ್ದ ತದನಂತರ ಒಳಗಿನ ಗಂಭೀರವಾದ ಮಾತುಕತೆಗೆ ಒಂದು ರೀತಿಯ ದೈಹಿಕ ತಡೆಗೋಡೆಯಾಗಿದೆ ಆದ್ದರಿಂದ ಇದನ್ನು ತಪ್ಪಿಸಲು ತುಂಬ ಕಷ್ಟ ಆದರೆ ನೀವು ವಾಸ್ತವವಾಗಿ ಬಾಗಿಲುಗಳನ್ನು ಮುಚ್ಚುವ ಮೂಲಕ ಹೆಚ್ಚು ಗಮನ ಕೇಂದ್ರೀಕರಿಸಲು ಪ್ರಯತ್ನಿಸಬಹುದು ನೀವು ಶಿಕ್ಷಕನ ಹತ್ತಿರ ಹೋಗಿ ಕುಳಿತುಕೊಳ್ಳಲು ಪ್ರಯತ್ನಿಸಬಹುದು ಒಳಗಿನ ಚಾಟ್ಗಳು ಅಂದರೆ ಎರಡೂ ಒಳಗಿನವು ತರಗತಿಯ ಅಥವಾ ಸಭಾಂಗಣ ಅಥವಾ ನೀವು ಯಾರೊಂದಿಗಾದರೂ ಚರ್ಚಿಸುತ್ತಿರುವ ಕೊಠಡಿ ನೀವು ತರಗತಿಯಲ್ಲಿದ್ದೀರಿ ಎಂದು ಭಾವಿಸೋಣ ನೀವು ಗಮನ ಹರಿಸುತ್ತಿರಬಹುದು ಆದರೆ ಇತರರು ಇದ್ದಾರೆ ಬೇರೆಯವರೊಂದಿಗೆ ಚಾಟ್ ಮಾಡುತ್ತಿದ್ದಾರೆ ಮತ್ತು ನಿಜವಾಗಿಯೂ ನಿಮ್ಮ ಗಮನವನ್ನು ಬೇರೆಡೆಗೆ ಸೆಳೆಯುತ್ತಿದ್ದಾರೆ ನಂತರ ಯಾರಾದರೂ ನಿಮಗೆ ತುಂಬಾ ಹತ್ತಿರದಲ್ಲಿ ಕುಳಿತವರು ಬೇರೊಬ್ಬರೊಂದಿಗೆ ಏನನ್ನಾದರೂ ಹಂಚಿಕೊಳ್ಳುತ್ತಿದ್ದಾರೆ ಆದ್ದರಿಂದ ನಿಮಗೆ ಶಿಕ್ಷಕರು ನಿಮಗೆ ಏನು ಹೇಳುತ್ತಿದ್ದಾರೆಂಬುದಕ್ಕಿಂತ ಅದು ಉತ್ತಮವಾಗಿ ಕೇಳುತ್ತದೆ ಆದ್ದರಿಂದ ಇದು ಒಂದು ಸಮಸ್ಯೆ ಮತ್ತು ಇನ್ನೊಂದು ನಿಮ್ಮ ಸ್ವಂತ ಮನಸ್ಸಿನಲ್ಲಿ ನಡೆಯುತ್ತಿರಬಹುದಾದ ಒಳಗಿನ ಚಾಟ್ ನೀವು ಅದನ್ನು ದೃಶ್ಯೀಕರಿಸುತ್ತಿರಬಹುದು ಯಾರೊಂದಿಗಾದರೂ ಒಂದು ರೀತಿಯ ಮಾತಿನ ಚರ್ಚೆಯು ನಿಮ್ಮ ಹಗಲು ಕನಸಿಗೆ ಸಮಾನವಾಗಿರುತ್ತದೆ ಆದ್ದರಿಂದ ನೀವು ಸಂಪೂರ್ಣವಾಗಿ ಹಾದಿಯಿಂದ ಹೊರಗುಳಿದಿದ್ದೀರಿ ಮತ್ತು ತರಗತಿಯಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ನೀವು ಅನುಸರಿಸುತ್ತಿಲ್ಲ ನಿಮ್ಮ ಮನಸ್ಸು ಅಲೆದಾಡುತ್ತಿದೆ ಮತ್ತು ನಂತರ ಯಾರೊಂದಿಗಾದರೂ ಮಾತನಾಡುವ ಬಗ್ಗೆ ಯೋಚಿಸುತ್ತಿದೆ ಆದರೆ ಮತ್ತೆ ಕೊಠಡಿ ಅಥವಾ ಸಭಾಂಗಣದೊಳಗಿನ ನಿಜವಾದ ಭೌತಿಕ ಅಡೆತಡೆಗಳಿಗೆ ಹಿಂತಿರುಗಿ ನೋಡಿದರೆ ಕಳಪೆ ಅಕೌಸ್ಟಿಕ್ಸ್ ಅಂದರೆ ಕಳಪೆ ಆಡಿಯೋ ಸಿಸ್ಟಮ್ ಕಳಪೆ ಸೌಂಡ್ ಸಿಸ್ಟಮ್ ಸಹ ಸಮಸ್ಯೆಯನ್ನು ಸೃಷ್ಟಿಸಬಹುದು ಅಹಿತಕರ ವಾತಾವರಣದಲ್ಲಿ ಉದಾಹರಣೆಗೆ ಎಸಿ ನಿಮಗೆ ಕುಳಿತುಕೊಳ್ಳಲು ತುಂಬಾ ತಂಪಾಗಿರುತ್ತದೆ ಮತ್ತು ಆ ದಿನ ನೀವು ಸ್ವಲ್ಪ ಜ್ವರವನ್ನು ಅನುಭವಿಸುತ್ತಿದ್ದೀರಿ ಅಥವಾ ಕೋಣೆಯು ತುಂಬಾ ಬಿಸಿಯಾಗಿರುವುದರಿಂದ ನೀವು ಬೆವರು ಸುರಿಸುತ್ತಲೇ ಇದ್ದೀರಿ ಮತ್ತು ನಂತರ ಫ್ಯಾನ್ ಕೆಲಸ ಮಾಡುತ್ತಿಲ್ಲ ಅಲ್ಲಿ ಪವರ್ ಕಟ್ ಆಗಿದೆ ಮತ್ತು ನಂತರ ನೀವು ಹೊರಗೆ ಹೋಗಲು ಬಯಸುತ್ತೀರಿ ಮತ್ತು ಆಗಾಗ್ಗೆ ಹಿಂತಿರುಗಿ ಬರುತ್ತೀರಿ ನೀವು ಹೊರಗೆ ಹೋಗಿ ಮರಳಿ ಬರುವ ಸಮಯದಲ್ಲಿ ನಿಜವಾಗಿಯೂ ನೀವು ತುಂಬಾ ಮಿಸ್ ಮಾಡಿಕೊಳ್ಳುತ್ತೀರಿ ಆದರೆ ನಿಮ್ಮ ಅನುಪಸ್ಥಿತಿಯಲ್ಲಿ ಏನು ಹೇಳಲಾಗಿದೆಯೋ ಅದನ್ನು ಅನುಸರಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ ನಿಮ್ಮ ಸ್ಥಾನವನ್ನು ಅವಲಂಬಿಸಿ ಅಹಿತಕರ ವಾತಾವರಣವೂ ಉಂಟಾಗಬಹುದು ಉದಾಹರಣೆಗೆ ಕುರ್ಚಿಯ ಮೇಲೆ ಕುರ್ಚಿಯೇ ನಿಮಗೆ ಕುಳಿತುಕೊಳ್ಳಲು ಅಹಿತಕರವಾಗಿದ್ದರೆ ಅಥವಾ ಕುರ್ಚಿ ಸ್ವತಃ ತುಂಬಾ ಆರಾಮದಾಯಕವಾಗಿದೆ ಮತ್ತು ನಂತರ ನಿಮ್ಮನ್ನು ನಿದ್ರೆಗೆ ಪ್ರೇರೇಪಿಸುತ್ತದೆ ಆದ್ದರಿಂದ ಎರಡೂ ಸಂದರ್ಭಗಳಲ್ಲಿ ಇದು ಸಕ್ರಿಯ ಕೇಳುಗನಿಗೆ ಅನಾನುಕೂಲವಾಗುತ್ತದೆ ಕೆಲವೊಮ್ಮೆ ನೀವು ಕುಳಿತಿರುವ ಕುರ್ಚಿಯಲ್ಲಿ ಕೆಲವು ದೋಷಗಳಿರಬಹುದು ಆದ್ದರಿಂದ ಅದು ನಿಮ್ಮನ್ನು ಕಚ್ಚುತ್ತಿವೆ ಆದ್ದರಿಂದ ಅದು ನಿಮಗೆ ಮತ್ತೊಂದು ಅಹಿತಕರ ಪರಿಸ್ಥಿತಿಯಾಗಿದೆ ಸಂದೇಶವು ಮಿತಿಮೀರಿ ಭಾರವಾಗಿರುವುದರಿಂದ ಸ್ಪೀಕರ್ ನಿಮಗೆ ಬೇಗನೆ ದಟ್ಟವಾದ ಮಾಹಿತಿಯನ್ನು ನೀಡುತ್ತಿದ್ದಾನೆ ಮತ್ತು ನಂತರ ಕೆಲವೊಮ್ಮೆ ಈ ಭಾಷಣಕಾರನನ್ನು ಕೇಳಲು ನಿಮ್ಮನ್ನು ಕೇಳಲಾಗುತ್ತದೆ ಮತ್ತು ನಂತರ ನೀವು ಇತರ ಇಬ್ಬರು ಮೂವರು ಭಾಷಣಕಾರರು ನೀಡಿದ ಮಾಹಿತಿ ಪಡೆಯುತ್ತೀರಿ ಮತ್ತು ನಂತರ ನಿಮಗೆ ನೀಡಿರುವುದರ ಬಗ್ಗೆ ಕೆಲವು ತ್ವರಿತ ವಿಶ್ಲೇಷಣೆ ಮಾಡಲು ಹೇಳಲಾಗುತ್ತದೆ ಆದ್ದರಿಂದ ನಿಮಗೆ ಅದೇ ಸಮಯದಲ್ಲಿ ಬರುವ ಅನೇಕ ವಿಷಯಗಳು ಸಮಸ್ಯೆಯನ್ನೂ ಸೃಷ್ಟಿಸಬಹುದು ಆದರೆ ನಿಜವಾದ ಸಮಸ್ಯೆಗಳೆಂದರೆ ಜನರಿಗೆ ಸಂಬಂಧಿಸಿದ ಅಡೆತಡೆಗಳು ಮತ್ತೊಮ್ಮೆ ಜನರಿಗೆ ಸಂಬಂಧಿಸಿದ ಅಡೆತಡೆಗಳಿಗೆ ಸಂಬಂಧಿಸಿದಂತೆ ನಾವು ದೇಹದ ಮೇಲೆ ಪರಿಣಾಮ ಬೀರುವ ದೈಹಿಕ ಅಡೆತಡೆಗಳ ಬಗ್ಗೆ ಮಾತನಾಡಬಹುದು ಮತ್ತು ಮಾನಸಿಕ ಅಡೆತಡೆಗಳು ದೈಹಿಕವಾದವುಗಳು ಸ್ವಲ್ಪ ಸಮಸ್ಯಾತ್ಮಕವೆಂದು ತೋರುತ್ತದೆಯಾದರೂ ಆದರೆ ಒಬ್ಬ ವ್ಯಕ್ತಿಯು ಇನ್ನೂ ಮಾನಸಿಕ ಅಡೆತಡೆಗಳನ್ನು ನಿಯಂತ್ರಿಸಲಾಗದಷ್ಟು ಅಸಹಾಯಕನಲ್ಲ ಆದರೆ ದೈಹಿಕವಾದವುಗಳಿಗಿಂತ ನಿಯಂತ್ರಿಸುವುದು ಹೆಚ್ಚು ಕಷ್ಟ ಜ್ವರ ಅಥವಾ ತಲೆನೋವಿನಂತಹ ದೈಹಿಕ ಆರೋಗ್ಯ ಪರಿಸ್ಥಿತಿ ಅಥವಾ ಹೊಟ್ಟೆನೋವಿನ ಪರಿಭಾಷೆಯಲ್ಲಿ ನೋಡಿ ಹೊಟ್ಟೆಯ ಅಸ್ವಸ್ಥತೆ ಇದೆ ಅಥವಾ ಮೂರು ಗಂಟೆಯ ಸುಧೀರ್ಘ ಮಾತಿನ ನಂತರ ಕೋಣೆಯೊಳಗೆ ನಿಮ್ಮನ್ನು ಸುಧಾರಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಮತ್ತು ನೀವು ಆಗಾಗ್ಗೆ ಶೌಚಾಲಯಕ್ಕೆ ಹೋಗಿ ಬರುತ್ತಿರುತ್ತೀರಿ ವಿಪರೀತ ಜ್ವರದಿಂದ ನಿಮ್ಮ ಮನಸ್ಸು ದುರ್ಬಲವಾಗುವುದರಿಂದ ನೀವು ಮಲಗಲು ಬಯಸುತ್ತೀರಿ ಮತ್ತು ನಿದ್ದೆ ಮಾಡುವುದು ಮತ್ತು ವಿಶ್ರಾಂತಿ ತೆಗೆದುಕೊಳ್ಳುವುದು ವಿಪರೀತ ಶಾಖ ಅಥವಾ ಶೀತವು ಮತ್ತೆ ನಿಮ್ಮ ಮೇಲೆ ಪರಿಣಾಮ ಬೀರುತ್ತದೆ ಮಾತನಾಡುವವರು ಮಾತನಾಡುವ ಅಸಂಬದ್ಧ ವಿಧಾನವನ್ನು ಹೊಂದಿದ್ದಾರೆ ಆದ್ದರಿಂದ ಅವರು ಏನನ್ನಾದರೂ ಹೇಳುತ್ತಿದ್ದಾರೆ ಮತ್ತು ನಂತರ ಇದ್ದಕ್ಕಿದ್ದಂತೆ ಯಾವುದೋ ವಿಷಯಕ್ಕೆ ಜಿಗಿಯುತ್ತಿದ್ದಾನೆ ಮತ್ತು ನಂತರ ಯಾವುದೇ ಕ್ರಮವಿಲ್ಲ ಯಾವುದೇ ಸುಸಂಬದ್ಧತೆ ಇಲ್ಲ ಆದ್ದರಿಂದ ನೀವು ಸ್ಪೀಕರ್ ನಿಮಗೆ ಹೇಳುತ್ತಿರುವುದನ್ನು ಅನುಸರಿಸಲು ಯಾವುದೇ ಪವರ್ ಪಾಯಿಂಟ್ ಇಲ್ಲ ಸ್ಪೀಕರ್ ನಿಮಗೆ ಏನು ಹೇಳುತ್ತಿದ್ದಾರೆ ಎಂಬುದನ್ನು ಅನುಸರಿಸಲು ನಿಮಗೆ ಸಹಾಯ ಮಾಡಲು ಯಾವುದೇ ಕರಪತ್ರಗಳಿಲ್ಲ ಅಥವಾ ಕೆಲವು ಜನರು ಮಾತನಾಡುವ ವಿಧಾನವೂ ಸಹ ನಿಮಗೆ ಸರಿಹೊಂದದ ಉಚ್ಚಾರಣೆಯಲ್ಲಿ ಮಾತನಾಡುತ್ತಾರೆ ಕೆಲವರು ಕೆಲವೊಮ್ಮೆವಿಶಿಷ್ಟ ಅಮೆರಿಕನ್ ಇಂಗ್ಲಿಷ್ ಅನ್ನು ಮಾತನಾಡುತ್ತಾರೆ ನೀವು ಆ ರೀತಿಯ ಉಚ್ಚಾರಣೆಯನ್ನು ಕೇಳಿಸಿಕೊಂಡಿರುವುದಿಲ್ಲ ಆದ್ದರಿಂದ ಇದು ಇಂಗ್ಲಿಷ್ ಆಗಿದ್ದರೂ ಅನುಸರಿಸುವುದು ನಿಮಗೆ ತುಂಬಾ ಕಷ್ಟವಾಗುತ್ತದೆ ಇತರ ಅಡೆತಡೆಗಳು ಮಾನಸಿಕ ಪರಿಸ್ಥಿತಿಗಳಿಗೆ ಸಂಬಂಧಿಸಿವೆ ಹೆಚ್ಚಾಗಿ ಮಾನಸಿಕ ಪರಿಸ್ಥಿತಿಗಳು ನಿಮ್ಮ ಮನಸ್ಥಿತಿ ಮತ್ತು ಭಾವನೆಗಳನ್ನು ಅವಲಂಬಿಸಿರುತ್ತದೆ ಮತ್ತು ನೀವು ಹೇಗೆ ಭಾವಿಸುತ್ತೀರಿ ಹೇಗೆ ಅನಿಸುತ್ತದೆ ನಿಮ್ಮ ವರ್ತನೆ ಹೇಗೆ ಎಂಬುದನ್ನು ನಿಮ್ಮ ಮನಸ್ಸು ನಿರ್ಧರಿಸುತ್ತದೆ ಆದ್ದರಿಂದ ಈ ವಿಷಯಗಳೇ ನೀವು ಹೇಗೆ ಇನ್ನೊಬ್ಬರ ಮಾತು ಕೇಳುತ್ತೀರಿ ಮತ್ತು ಗಮನ ಕೊಡುತ್ತೀರಿ ಎಂದು ನಿಮ್ಮನ್ನು ನಿಯಂತ್ರಿಸುತ್ತದೆ ಉದಾಹರಣೆಗೆ ಸ್ಪೀಕರ್ ಮೇಲಿನ ವಿರೋಧಾಭಾಸದಿಂದ ನೀವು ಯಾರನ್ನಾದರೂ ದ್ವೇಷಿಸುತ್ತಿದ್ದರೆ ನೀವು ತುಂಬಾ ಗಮನ ಕೊಡುವುದಿಲ್ಲ ಆದ್ದರಿಂದ ನೀವು ಯಾರನ್ನಾದರೂ ಮತ್ತೆ ಪ್ರೀತಿಸಿದರೆ ನೀವು ಏನು ಎಂಬುದರ ಬಗ್ಗೆ ಗಮನ ಹರಿಸುವುದಿಲ್ಲ ನೀವು ಎಲ್ಲವನ್ನೂ 100 ಪ್ರತಿಶತ ಸರಿಯಾಗಿಯೇ ಇದೆ ಎಂದು ತೆಗೆದುಕೊಳ್ಳುತ್ತೀರಿ ನೀವು ಅದರ ಬಗ್ಗೆ ವಿಶ್ಲೇಷಣೆ ಅಥವಾ ವಿಮರ್ಶಾತ್ಮಕ ಅಭಿಪ್ರಾಯ ಕೊಡುವುದಿಲ್ಲ ಪೂರ್ವಭಾವಿ ಕಲ್ಪನೆಗಳು ಮತ್ತೆ ಸಮಸ್ಯೆಗಳನ್ನು ಉಂಟುಮಾಡುತ್ತಿವೆ ಬೆಳವಣಿಗೆಯ ಮನಸ್ಸಿಗೆ ವಿರುದ್ಧವಾಗಿ ನೀವು ಸ್ಥಿರವಾದ ಮನಸ್ಸನ್ನು ಹೊಂದಿದ್ದರೆ ನೀವು ಚಿಂತನೆಯ ಬಿಗಿತದಿಂದ ಬಳಲುತ್ತೀರಿ ಮತ್ತು ನಂತರ ನೀವು ನಿಜವಾಗಿ ಹೊಸ ಆಲೋಚನೆಗಳನ್ನು ಸ್ವೀಕರಿಸಲು ಆಗುವುದಿಲ್ಲ ಇದಕ್ಕೆ ಹತ್ತಿರವಾದದ್ದನ್ನು ನಾವು ಅರಿವಿನ ಅಸಂಬದ್ಧತೆ ಎಂದು ಕರೆಯುತ್ತೇವೆ ಅರಿವಿನ ಅಸಂಬದ್ಧತೆಯು ಅರಿವಿನ ಅನುರಣಕ್ಕೆ ವಿರುದ್ಧವಾಗಿದೆ ಆದ್ದರಿಂದ ಅರಿವಿನ ಅನುರಣನ ಅಸಂಬದ್ಧತೆ ವಿರುದ್ಧವಾಗಿ ವ್ಯವಹರಿಸಲಾಗುತ್ತಿರುವ ವಿಚಾರಗಳ ನಡುವೆ ಒಂದು ರೀತಿಯ ಸಾಮರಸ್ಯವನ್ನು ಸೂಚಿಸುತ್ತದೆ ಇದರಲ್ಲಿ ಆಲೋಚನೆಗಳು ಯಾರೊಬ್ಬರ ಸ್ವಂತ ದೃಷ್ಟಿಕೋನಗಳನ್ನು ವಿರೋಧಿಸುತ್ತವೆ ಆದ್ದರಿಂದ ನೀವು ನನ್ನ ಸ್ವಂತ ನಂಬಿಕೆಗೆ ವಿರುದ್ಧವಾಗಿ ಏನನ್ನಾದರೂ ಹೇಳಿದರೆ ನನ್ನ ಸ್ವಂತ ನಂಬಿಕೆ ನನ್ನ ಸ್ವಂತ ಚಿಂತನೆ ವಿಶೇಷವಾಗಿ ನನ್ನ ಮೆದುಳು ನಿಮ್ಮ ಅಭಿಪ್ರಾಯಗಳನ್ನು ಭಿನ್ನವಾಗಿಸುತ್ತದೆ ಅದು ಹೋರಾಡಲು ಪ್ರಯತ್ನಿಸುತ್ತದೆ ನಿಮ್ಮನ್ನು ವಿರೋಧಿಸಲು ಪ್ರಯತ್ನಿಸುತ್ತದೆ ನಿಮ್ಮನ್ನು ಅವಮಾನಿಸಲು ಸಹ ಪ್ರಯತ್ನಿಸುತ್ತದೆ ಮತ್ತು ನಂತರ ಎಲ್ಲವನ್ನು ಮಾಡುತ್ತದೆ ಆದ್ದರಿಂದ ಆ ಮನಸ್ಸು ಆರಾಮದಾಯಕವಾಗಿದೆ ಅದು ಸಂಪೂರ್ಣವಾಗಿ ವಿಭಿನ್ನ ಅಭಿಪ್ರಾಯಗಳನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ಆದ್ದರಿಂದ ಅದು ಅರಿವಿನ ಅಸಂಗತತೆ ಆದ್ದರಿಂದ ಅದು ಗಣ್ಯ ಬುದ್ಧಿಜೀವಿಗಳ ನಡುವೆಯೂ ನಡೆಯುತ್ತದೆ ಈ ವಾಸ್ತವದ ಕಾರಣದಿಂದಾಗಿ ಅವರು ಹೋರಾಡುತ್ತಲೇ ಇರುತ್ತಾರೆ ಆದರೆ ಅದನ್ನು ಹೊರತುಪಡಿಸಿ ಅದು ವೈಯಕ್ತಿಕ ಒತ್ತಡ ಆತಂಕ ಅಸಹನೆ ಅಸಹಿಷ್ಣುತೆವಾಗಿರಬಹುದು ಇವುಗಳಲ್ಲಿ ಕೆಲವನ್ನು ತ್ವರಿತವಾಗಿ ನೋಡೋಣ ಮತ್ತು ನಂತರ ವಿವರವಾಗಿ ಸಕ್ರಿಯ ಆಲಿಸುವಿಕೆಗೆ ಒಂದು ಪ್ರಮುಖ ತಡೆಗೋಡೆ ಅಸಮರ್ಪಕ ಭಾಷೆಯ ಆಧಾರವಾಗಿದೆ ಅಂದರೆ ಸ್ಪೀಕರ್ ಒಂದು ರೀತಿಯ ಭಾಷೆಯನ್ನು ಬಳಸುತ್ತಿದ್ದಾರೆ ವಿಶೇಷವಾಗಿ ಪ್ರೇಕ್ಷಕರಿಗೆ ಸಾಧ್ಯವಾಗದ ತಾಂತ್ರಿಕ ಶಬ್ದಕೋಶ ಅರ್ಥಮಾಡಿ ಕೊಳ್ಳಲಾಗುತ್ತಿಲ್ಲ ಅಥವಾ ಕೆಲವು ಪ್ರೇಕ್ಷರಿಗೆ ಈ ರೀತಿಯಾಗಿರಬಹುದು ಆದ್ದರಿಂದ ನೀವು ಸಕ್ರಿಯ ಕೇಳುಗ ಆಗಲು ಬಯಸುತ್ತೀರಿ ಆದರೆ ವ್ಯಕ್ತಿಯು ಏನು ಹೇಳುತ್ತಿದ್ದಾನೆ ಎಂಬುದನ್ನು ಅನುಸರಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ ಏಕೆಂದರೆ ವ್ಯಕ್ತಿಯು ಸಾಕಷ್ಟು ತಾಂತ್ರಿಕ ಶಬ್ದಕೋಶವನ್ನು ಬಳಸುತ್ತಿದ್ದಾನೆ ಈಗ ಇದನ್ನು ಭಯದೊಂದಿಗೆ ಸಂಯೋಜಿತವಾಗಿದೆ ಅಥವಾ ಸ್ಪಷ್ಟೀಕರಣಗಳನ್ನು ಪಡೆಯಲು ನಾಚಿಕೆಪಡುವುದು ನೀವು ಎದ್ದು ನಿಂತು ನಯವಾಗಿ ಮಧ್ಯದಲ್ಲಿಯೇ ನೀವು ಈ ಪದದ ಅರ್ಥವನ್ನು ತಿಳಿಸಬಹುದೇ ಅಥವಾ ನೀವು ನನಗೆ ಹೇಳಬಹುದೇ ಎಂದು ಕೇಳಿದರೆ ಅಡ್ಡಿಯಿಲ್ಲ ಕೆಲವರು ನಿಮ್ಮನ್ನು ಗೇಲಿ ಮಾಡುತ್ತಾರೆ ಸ್ಪಷ್ಟೀಕರಣ ಕೇಳಿದರೆ ನೋಡಿ ನಗುತ್ತಾರೆ ಎಂಬ ಭಯವಿಲ್ಲದೆ ಇದ್ದರೆ ಅದು ನಿಮಗೆ ಒಂದು ಕಲ್ಪನೆಯಿಂದ ಇನ್ನೊಂದು ಕಲ್ಪನೆಗೆ ಹೋಗಲು ಮತ್ತು ಆ ವ್ಯಕ್ತಿಯನ್ನು ಅನುಸರಿಸಲು ಸಹಾಯ ಮಾಡುತ್ತದೆ ಆದರೆ ಅಸಮರ್ಪಕ ಭಾಷಾ ನೆಲೆಯನ್ನು ಸರಿಪಡಿಸಬೇಕಾಗಿದೆ ನಿಮ್ಮ ಸ್ವಂತ ಭಾಷಾ ಕೌಶಲ್ಯಗಳನ್ನು ಸುಧಾರಿಸುವುದು ಭಾಗಶಃ ಕೇಳುವಿಕೆಗೆ ಸಮನಾಗಿರುತ್ತದೆ ಕೇಳುವ ಜನರು ಆಗಾಗ್ಗೆ ಸಂಪೂರ್ಣವಾಗಿ ಕೇಳುವುದಿಲ್ಲ ಏಕೆಂದರೆ ಅವರು ಗೊಂದಲಕ್ಕೊಳಗಾಗುತ್ತಾರೆ ಫೋನ್ನಲ್ಲಿ ಮಾತನಾಡುವಾಗ ಅಥವಾ ಫೋನ್ನಲ್ಲಿ ಏನನ್ನಾದರೂ ಓದುತ್ತಿದ್ದಾಗ ಕಂಪ್ಯೂಟರ್ನಲ್ಲಿರುವ ವಸ್ತುಗಳು ಸಂಭಾಷಣೆ ಅಥವಾ ಸಂಭಾಷಣೆಯ ಸಮಯದಲ್ಲಿ ಏನನ್ನಾದರೂ ತಿನ್ನುವುದು ಅಥವಾ ಮಾತಿನಲ್ಲಿ ಯಾರೊಂದಿಗಾದರೂ ಸಂವಹನ ಮಾಡದೇ ಇರುವುದು ಯಾರೋ ಆಹಾರ ಬಡಿಸುತ್ತಿದ್ದಾರೆ ಆದ್ದರಿಂದ ನೀವು ಹೋಗಿ ಎಂದು ಹೇಳುತ್ತಿದ್ದೀರಿ ನೀವು ಇದನ್ನು ಇಟ್ಟುಕೊಳ್ಳಿ ನೀವು ಅದನ್ನು ತೆಗೆದುಕೊಂಡು ಹೋಗಿ ಎಂದು ಸನ್ನೆ ಮಾಡುತ್ತಿದ್ದೀರಿ ಆದರೆ ಅದೇ ಸಮಯದಲ್ಲಿ ನೀವು ಫೋನಿನಲ್ಲಿ ಯಾರೊಂದಿಗಾದರೂ ಮಾತನ್ನಾಡುತ್ತಿದ್ದೀರಿ ಆದ್ದರಿಂದ ಇದು ಭಾಗಶಃ ಆಲಿಸುವುದಕ್ಕೆ ಸಮನಾಗಿರುತ್ತದೆ ಮತ್ತು ಯಾರಾದರೂ ಫೋನ್ ಸಂಖ್ಯೆ ಅಥವಾ ವಿಳಾಸದ ಬಗ್ಗೆ ಬಹಳ ಮುಖ್ಯವಾದ ಸಂಗತಿ ಕೊಡುತ್ತಿದ್ದಾರೆ ಮತ್ತು ನೀವು ಸಂಪೂರ್ಣವಾಗಿ ಇದನ್ನು ಮರೆತು ಬಿಟ್ಟಿದ್ದೀರಿ ಮುಂದಿನ ದಿನಗಳಲ್ಲಿ ನಾನು ಈ ಬಗ್ಗೆ ವಿವರವಾಗಿ ಹೇಳುತ್ತೇನೆ ವಿಶೇಷವಾಗಿ ದೂರವಾಣಿ ಕೌಶಲ್ಯಗಳು ಮತ್ತು ಸಂಚಾರಿ ಕೌಶಲ್ಯಗಳ ಬಗ್ಗೆ ಉಪನ್ಯಾಸ ನೀಡುತ್ತೇನೆ ಆದರೆ ಈಗ ನೀವು ಅದು ಭಾಗಶಃ ಆಲಿಸುವುದಕ್ಕೆ ಸಮಾನವಾಗಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಿ ಮುಂದಿನ ತಡೆಗೋಡೆ ನಿರಾಸಕ್ತಿಯಾಗಿರಬಹುದು ಅದು ಈ ವಿಷಯದಲ್ಲಿ ನಿಮ್ಮ ಸ್ವಂತ ಆಸಕ್ತಿಯ ಕೊರತೆಯಾಗಿದೆ ನಿಮಗೆ ಈ ವಿಷಯದ ಬಗ್ಗೆ ಆಸಕ್ತಿ ಇದ್ದರೆ ವಿಶೇಷವಾಗಿ ತರಗತಿ ಕೊಠಡಿಗಳಲ್ಲಿ ಅಥವಾ ಉಪನ್ಯಾಸಗಳಲ್ಲಿ ಅಥವಾ ವಿಚಾರಗೋಷ್ಠಿಗಳಲ್ಲಿ ನೀವು ಸ್ವಯಂಚಾಲಿತವಾಗಿ ಅದರ ಬಗ್ಗೆ ಗಮನ ಕೊಡುತ್ತೀರಿ ಆದರೆ ನಿಮಗೆ ವಿಷಯದ ಬಗ್ಗೆ ಆಸಕ್ತಿಯಿಲ್ಲದಿದ್ದರೆ ನಿಮ್ಮ ಮನಸ್ಸು ಓಹ್ ಇದು ನೀರಸವಾಗಿದೆ ಎಂದು ಹೇಳುತ್ತಿರುತ್ತದೆ ಇದು ನನಗೆ ಆಸಕ್ತಿದಾಯಕವಲ್ಲ ಆದ್ದರಿಂದ ನಾನು ಈ ಸ್ಥಳ ಬಿಡುತ್ತೇನೆ ಆದ್ದರಿಂದ ಸ್ವಯಂಚಾಲಿತವಾಗಿ ನಿಮ್ಮ ಮನಸ್ಸು ನಿಮ್ಮ ಮತ್ತು ಸ್ಪೀಕರ್ ನಡುವೆ ಒಂದು ರೀತಿಯ ವೈಷಮ್ಯವನ್ನು ಸೃಷ್ಟಿಸಲು ಪ್ರಾರಂಭಿಸುತ್ತದೆ ಮತ್ತು ನಂತರ ಮತ್ತು ನೀವು ಹೊರಡುವ ಬಗ್ಗೆ ಯೋಚಿಸಲು ಪ್ರಯತ್ನಿಸುತ್ತೀರಿ ವಿದ್ಯಾರ್ಥಿಗಳು ವಿಶೇಷವಾಗಿ ನೀವು ಅವರನ್ನು ಕ್ರಿಕೆಟ್ ಪಂದ್ಯವನ್ನು ನೋಡುವಂತೆ ಮಾಡಿದರೆ ಮತ್ತು ನಂತರ ನೀವು ಅದರ ಕೊನೆಯಲ್ಲಿ ಶೈಕ್ಷಣಿಕ ವೀಡಿಯೊವನ್ನು ಅವರಿಗೆ ತೋರಿಸಿ ಪ್ರಶ್ನೆಗಳನ್ನು ಕೇಳಿದರೆ ಅನೇಕರಿಗೆ ಬಹಳ ಸರಳ ಪ್ರಶ್ನೆಗಳಿಗೆ ಉತ್ತರಿಸಲು ಸಾಧ್ಯವಾಗುವುದಿಲ್ಲ ಆದರೆ ಅದೇ ಸಮಯದಲ್ಲಿ 10 ದಿನಗಳ ಅಥವಾ 20 ದಿನಗಳ ನಂತರವೂ ಅವರು ಕ್ರಿಕೆಟ್ ಸ್ಕೋರ್ ಅನ್ನು ನೆನಪಿಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ ನೀವು ಅವರ ಬಗ್ಗೆ ಪ್ರಶ್ನೆಗಳನ್ನು ಕೇಳುವ ಅವರ ನೆಚ್ಚಿನ ಹಾಡುಗಳ ವಿಷಯದಲ್ಲೂ ಇದು ಅನ್ವಯಿಸುತ್ತದೆ ತಮ್ಮ ನೆಚ್ಚಿನ ನಟ ನಟಿ ಚಲನಚಿತ್ರದ ಬಗ್ಗೆ ಅವರು ಕೇಳಿದ ನೆಚ್ಚಿನ ಹಾಡುಗಳು ನಿರ್ದೇಶಕರು ಆದ್ದರಿಂದ ಇವುಗಳು ತುಂಬಾ ಆಸಕ್ತಿದಾಯಕವಾದ ವಿಷಯಗಳಾಗಿವೆ ಆದ್ದರಿಂದ ಅವರು ಉತ್ಸಾಹದಿಂದ ಕೇಳಲು ಮತ್ತು ನಂತರ ಅವರು ಚಿಕ್ಕ ವಿಷಯವನ್ನೂ ಸಹ ನೆನಪಿಸಿಕೊಳ್ಳುತ್ತಾರೆ ಆದರೆ ಶೈಕ್ಷಣಿಕ ವೀಡಿಯೊಗಳ ಸಂದರ್ಭದಲ್ಲಿ ಅವರಿಗೆ ಆಸಕ್ತಿಯನ್ನು ಉಂಟುಮಾಡದಿದ್ದರೆ ಅವರು ಗಮನ ಹರಿಸುವುದಿಲ್ಲ ಆದ್ದರಿಂದ ಇದು ನೀವು ಮಾಡಬೇಕಾದ ಮತ್ತೊಂದು ವಿಷಯ ನೀವು ಈ ತಡೆಗೋಡೆಯನ್ನು ತೆಗೆದುಹಾಕಲು ಬಯಸಿದರೆ ವಿಷಯದ ಬಗ್ಗೆ ಆಸಕ್ತಿಯನ್ನು ಸೃಷ್ಟಿಸ ಬೇಕು ಎಂಬುದನ್ನು ನೆನಪಿನಲ್ಲಿಡಿ ನಮ್ಮಲ್ಲಿ ಹೆಚ್ಚಿನವರು ಹೊಂದಿರುವ ಮತ್ತು ಸಕ್ರಿಯ ಶ್ರವಣಕ್ಕೆ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುವ ಇತರ ಸಾಮಾನ್ಯ ವಿಷಯ ಭಾಷಣದ ಮೊದಲು ಸ್ಪೀಕರ್ ಬಗ್ಗೆ ನಮ್ಮ ಸಾಮಾನ್ಯ ಪೂರ್ವ ನಿರ್ಣಯವಾಗಿದೆ ಈಗ ಬಹುತೇಕ ಕೆಲವೊಮ್ಮೆ ನಾವು ಅಜಾಗರೂಕತೆಯಿಂದ ಕೇವಲ ಭಾಷಣಕಾರನ ಉಡುಗೆ ನೋಟ ಭಂಗಿ ಇತ್ಯಾದಿ ನೋಡುವ ಮೂಲಕ ಭಾಷಣದ ಬಗ್ಗೆ ತೀರ್ಮಾನವನ್ನು ರೂಪಿಸುತ್ತೇವೆ ಗಡ್ಡವಿರುವ ಭಿಕ್ಷುಕನಂತೆ ಕಾಣುವ ವ್ಯಕ್ತಿ ತದನಂತರ ತುಂಬಾ ಹಾಳಾದ ಶರ್ಟ್ ಮತ್ತು ನಂತರ ಜನರು ಅವನನ್ನು ಸಭಾಂಗಣದ ಒಳಗೆ ಪ್ರವೇಶಿಸಲು ಸಹ ಅನುಮತಿಸಲಿಲ್ಲ ಅತ್ಯಂತ ಪ್ರಸಿದ್ಧ ಮತ್ತು ಬಹುಮಾನದ ವಿಜೇತರೂ ಹೆಸರಾಂತ ಭಾಷಣಕಾರ ಎಂದು ಹೆಸರನ್ನು ಘೋಷಿಸಿದಾಗ ಅವರು ನಿಧಾನವಾಗಿ ವೇದಿಕೆಯತ್ತ ನಡೆದರು ಮತ್ತು ನಂತರ ಅವರು ಭಾಷಣ ಪ್ರಾರಂಭಿಸಿದಾಗ ಅಲ್ಲಿ ಗದ್ದಲದ ಚಪ್ಪಾಳೆಗಳು ಕೇಳಿಬಂದವು ಈಗ ಅವರು ಒಬ್ಬ ಶ್ರೇಷ್ಠ ಭಾಷಣಕಾರರಾಗಿದ್ದರು ಆದರೆ ಆ ರೀತಿ ಕಾಣಿಸಿಕೊಳ್ಳುವ ಮೂಲಕ ಅನೇಕ ಜನರು ಅವನು ನಿಜವಾಗಿಯೂ ಅಷ್ಟು ಒಳ್ಳೆಯವನಲ್ಲ ಎಂದು ತೀರ್ಮಾನಿಸಿದರು ಕೆಲವು ಜನರು ಸಹ ಭಾಷಣಕಾರರನ್ನು ಲಿಂಗದ ಆಧಾರದ ಮೇಲೆ ನಿರ್ಣಯಿಸುತ್ತಾರೆ ಮತ್ತು ಪ್ರತಿಯಾಗಿ ಕೆಲವು ಹುಡುಗರು ಪುರುಷ ಶಿಕ್ಷಕರನ್ನು ಇಷ್ಟಪಡುವುದಿಲ್ಲ ಅವರು ಮಹಿಳೆಯರನ್ನು ಮಾತ್ರ ಇಷ್ಟ ಪಡುತ್ತಾರೆ ಅಥವಾ ಪ್ರತಿಯಾಗಿ ಕೆಲವು ಜನರು ಬಿಳಿ ಬಣ್ಣದ ಜನರನ್ನು ಮಾತ್ರ ಇಷ್ಟಪಡುತ್ತಾರೆ ಕೆಲವು ಕಂದು ಬಣ್ಣ ಕೆಲವು ಕಪ್ಪು ಬಣ್ಣ ಕೆಲವು ಹಳದಿ ಬಣ್ಣ ಆದ್ದರಿಂದ ಆದ್ಯತೆಗಳ ಬಗ್ಗೆ ಮತ್ತೆ ಅವರು ಸ್ಪೀಕರ್ ಅನ್ನು ಮೊದಲೇ ನಿರ್ಣಯಿಸುತ್ತಾರೆ ಅವರು ಇದರೊಂದಿಗೆ ಅಭಿಪ್ರಾಯವನ್ನು ಹೊಂದಿರುತ್ತಾರೆ ಈ ವ್ಯಕ್ತಿಗೆ ಚೆನ್ನಾಗಿ ಮಾತನಾಡಲು ಸಾಧ್ಯವಾಗುವುದಿಲ್ಲ ಎಂದು ಸ್ಥಾನಮಾನ ಮತ್ತು ರೂಢಮಾದರಿಗಳು ವಿಮರ್ಶಾತ್ಮಕ ಚಿಂತನೆಯ ಸ್ಥಾನಮಾನದ ಮೇಲೂ ಪರಿಣಾಮ ಬೀರುತ್ತವೆ ಉದಾಹರಣೆಗೆ ಯಾರಾದರೂ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಎನ್ನೋಣ ಅವನು ಅಥವಾ ಅವಳು ತುಂಬಾ ಒಳ್ಳೆಯ ಭಾಷಣಕಾರನಾಗಿರಬೇಕು ಎಂದು ನೀವು ತಕ್ಷಣ ಭಾವಿಸುತ್ತೀರಿ ಆದ್ದರಿಂದ ನೀವು ತಕ್ಷಣವೇ ಆ ವ್ಯಕ್ತಿಯು ನಿಜವಾಗಿಯೂ ಅಷ್ಟು ಒಳ್ಳೆಯವನಲ್ಲ ಎಂಬ ತೀರ್ಮಾನಕ್ಕೆ ಬರುತ್ತೀರಿ ಮತ್ತು ಇನ್ನೊಂದು ವಿಷಯವೂ ಸಾಧ್ಯವಿದೆ ಏಕೆಂದರೆ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಯಾರಾದರೂ ಗೆಲ್ಲಲಿಲ್ಲ ಎಂದರೆ ಆ ಶಿಕ್ಷಕ ನಿಜವಾಗಿಯೂ ಒಳ್ಳೆಯವರಲ್ಲ ಎಂದು ನೀವು ಭಾವಿಸಬಹುದು ಆದ್ದರಿಂದ ಅದು ಕೂಡ ಸರಿಯಾಗಿಲ್ಲದಿರಬಹುದು ಆದ್ದರಿಂದ ಅದು ಸ್ಪೀಕರ್ ಅನ್ನು ಪೂರ್ವಭಾವಿಯಾಗಿ ನಿರ್ಣಯಿಸುವುದು ಮತ್ತು ಭಾಷಣಕಾರನ ಬಗ್ಗೆ ನಕಾರಾತ್ಮಕತೆಯನ್ನು ಬೆಳೆಸುವುದು ಮತ್ತು ಒಳ್ಳೆಯ ಭಾವನೆ ಮೂಡಿಸುವ ಸಕಾರಾತ್ಮಕತೆ ಎರಡೂ ಅತ್ಯಂತ ಮುಖ್ಯವಾದದ್ದು ನೀವು ಯಾರನ್ನಾದರೂ ಇಷ್ಟಪಡುತ್ತಿದ್ದರೆ ಮತ್ತು ಸ್ಪೀಕರ್ ಬಗ್ಗೆ ಕೆಟ್ಟ ಭಾವನೆ ಹೊಂದಿದ್ದರೆ ಭಾಷಣಕಾರರನ್ನು ದ್ವೇಷಿಸುವುದು ಎರಡೂ ನಮ್ಮ ಮೇಲೆ ಪರಿಣಾಮ ಬೀರುವ ಅತ್ಯಂತ ಕೆಟ್ಟ ಭಾವನಾತ್ಮಕ ಅಡೆತಡೆಗಳಾಗಿವೆ ಸಕ್ರಿಯ ಆಲಿಸುವಿಕೆಗೆ ಭಯಾನಕ ಅಡೆತಡೆಗಳು ಇವೆ ಆದರೆ ಸಕಾರಾತ್ಮಕವಾದವುಗಳ ವಿಷಯದಲ್ಲಿ ಕನಿಷ್ಠ ನೀವು ಇನ್ನೂ ಗಮನ ಹರಿಸುತ್ತೀರಿ ನೀವು ಇನ್ನೂ ಸ್ಪೀಕರ್ ಅನ್ನು ಇಷ್ಟಪಡುತ್ತೀರಿ ನಿಮ್ಮ ವಿಮರ್ಶಾತ್ಮಕ ಚಿಂತನೆಯು ಮಾತ್ರ ಕನಿಷ್ಠವಾಗಿರಬೇಕು ಆದರೆ ಮಾತನಾಡುವವರ ಬಗ್ಗೆ ನಕಾರಾತ್ಮಕ ದ್ವೇಷವನ್ನು ತೋರಿಸುವ ದೃಷ್ಟಿಯಿಂದ ನೀವು ಸಂಪೂರ್ಣವಾಗಿ ನಷ್ಟ ಅನುಭವಿಸುತ್ತೀರಿ ಆದ್ದರಿಂದ ತರಗತಿಯ ಸಂದರ್ಭಗಳಲ್ಲಿ ಇದು ಮತ್ತೊಮ್ಮೆ ಬಹಳ ಮುಖ್ಯವಾಗಿದೆ ಅಲ್ಲಿ ನೀವು ಶಿಕ್ಷಕನನ್ನು ದ್ವೇಷಿಸುತ್ತೀರಿ ಆದ್ದರಿಂದ ನೀವು ವಿಷಯದ ಬಗ್ಗೆ ಗಮನ ಹರಿಸುವುದಿಲ್ಲ ನೀವು ಶಿಕ್ಷಕನನ್ನು ಅದು ಯಾವುದೇ ಕಾರಣಕ್ಕೂ ದ್ವೇಷಿಸಬಹುದು ಅದು ಶಿಕ್ಷಕನ ಬಗ್ಗೆ ಕೇವಲ ನಿಮ್ಮ ಪೂರ್ವಗ್ರಹ ಅಥವಾ ತಪ್ಪು ಕಲ್ಪನೆಯೂ ಆಗಿರಬಹುದು ಆದರೆ ಆ ನಕಾರಾತ್ಮಕತೆಯನ್ನು ಬೆಳಿಸಿಕೊಳ್ಳುವುದರಿಂದ ಅದು ಮಾತನಾಡುವವರ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡುತ್ತದೆ ಮತ್ತು ನಂತರ ನೀವು ಯಾವಾಗಲೂ ಅಪ್ರಸ್ತುತ ಪ್ರಶ್ನೆಗಳನ್ನು ಕೇಳುವ ಮೂಲಕ ದ್ವೇಷವನ್ನು ತೋರಿಸುತ್ತೀರಿ ಅಥವಾ ಅಪ್ರಸ್ತುತ ಉತ್ತರಗಳನ್ನು ತಪ್ಪಾಗಿ ನೀಡುತ್ತೀರಿ ಮತ್ತು ನಂತರ ಸ್ಪೀಕರ್ ನಿಮಗೆ ಏನನ್ನಾದರೂ ಸರಿಯಾಗಿ ಹೇಳಿದಾಗಲೂ ನೀವು ಒಪ್ಪುವುದಿಲ್ಲ ಸ್ಪೀಕರ್ ನ ದೃಷ್ಟಿಕೋನವನ್ನು ಅನುಮೋದಿಸುವುದಿಲ್ಲ ನೀವು ಅಂತ್ಯವಿಲ್ಲದೆ ಚರ್ಚಿಸುತ್ತೀರಿ ಮತ್ತು ಒಟ್ಟಾರೆಯಾಗಿ ತಿರುಚಿದ ಸಂದೇಶವನ್ನು ನಿರ್ಮಿಸುತ್ತೀರಿ ನಿಮಗೆ ಸರಿಯಾಗಿ ಹೇಳಲಾಗಿದ್ದರೂ ಅದನ್ನು ತಪ್ಪಾಗಿ ಫಿಲ್ಟರ್ ಮಾಡಿ ಮತ್ತು ನಂತರ ನಿಮ್ಮ ಮನಸ್ಸಿನಲ್ಲಿ ಬಹಳ ವಿಕೃತವಾದ ಸಂದೇಶವನ್ನು ಇಟ್ಟುಕೊಳ್ಳುತ್ತೀರಿ ಆದ್ದರಿಂದ ಈ ನಕಾರಾತ್ಮಕತೆ ಅತ್ಯಂತ ಕೆಟ್ಟ ವಿಷಯವಾಗಿದೆ ಸಂವಹನದಲ್ಲಿ ಯಾರ ಬಗ್ಗೆಯಾದರೂ ನಕಾರಾತ್ಮಕತೆ ಅನುಭವಿಸಿದರೆ ಅದು ಕೆಟ್ಟದು ಆದ್ದರಿಂದ ನೀವು ಸಂವಹನದ ಪರಿಸ್ಥಿತಿಯನ್ನು ಸಹ ತಪ್ಪಿಸಬೇಕು ಏಕೆಂದರೆ ನೀವು ಅದರಿಂದ ಯಾವುದೇ ಪ್ರಯೋಜನವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಎಂದು ನನಗೆ ಖಾತ್ರಿಯಿದೆ ನಿಮ್ಮ ಮನಸ್ಸನ್ನು ಬದಲಾಯಿಸಿ ಆ ವ್ಯಕ್ತಿಯ ಬಗ್ಗೆ ಏನಾದರೂ ಒಳ್ಳೆಯದನ್ನು ಯೋಚಿಸಿ ವ್ಯಕ್ತಿಯ ಬಗ್ಗೆ ಏನಾದರೂ ಒಳ್ಳೆಯದು ಯೋಚಿಸಲು ಆಗದೆ ಇದ್ದರೆ ಕನಿಷ್ಠ ವಿಷಯದ ಮೇಲೆ ಕೇಂದ್ರೀಕರಿಸಿ ಆ ವ್ಯಕ್ತಿಯ ಮೇಲೆ ಗಮನ ಕೇಂದ್ರೀಕರಿಸಬೇಡಿ ಆ ವ್ಯಕ್ತಿಯು ಯಾವ ಒಳ್ಳೆಯ ವಿಷಯಗಳನ್ನು ಹೇಳಲಿದ್ದಾನೆ ಎಂಬುದನ್ನು ನೋಡಲು ಪ್ರಯತ್ನಿಸಿ ಮತ್ತು ನಂತರ ನೀವು ಆ ವ್ಯಕ್ತಿಯನ್ನು ಸಹ ಇಷ್ಟಪಡುತ್ತೀರಿ ಆದರೆ ಅಂತಿಮವಾಗಿ ನೀವು ವ್ಯಕ್ತಿಯ ಕಡೆಗೆ ದ್ವೇಷದಿಂದ ಪ್ರಾರಂಭಿಸಿದರೆ ನೀವು ನಿಜವಾಗಿಯೂ ವಿಷಯದ ಬಗ್ಗೆ ಆಸಕ್ತಿಯನ್ನು ಬೆಳೆಸಿಕೊಳ್ಳುವುದಿಲ್ಲ ಮತ್ತು ಅದು ನಿಜವಾಗಿಯೂ ನಿಮ್ಮ ಮೇಲೆ ಪರಿಣಾಮ ಬೀರುತ್ತದೆ ಈಗ ಮುಂದಿನ ಅಂಶವು ಮತ್ತೊಮ್ಮೆ ಒಬ್ಬರ ಸ್ವಂತ ದೌರ್ಬಲ್ಯದಿಂದ ಬರುತ್ತದೆ ಮಾನಸಿಕ ಭಿನ್ನತೆಯ ದೌರ್ಬಲ್ಯವು ಸಂಪೂರ್ಣವಾಗಿ ಆತ್ಮವಿಶ್ವಾಸದ ಕೊರತೆಯಾಗಿದೆ ಆದ್ದರಿಂದ ನಿರ್ದಿಷ್ಟವಾಗಿ ಕೆಲವು ವಿದ್ಯಾರ್ಥಿಗಳು ಅಥವಾ ಕೆಲವು ವಯಸ್ಕರೂ ಸಹ ಸೋಲಿನ ಮನೋಭಾವದಿಂದ ಬಳಲುತ್ತಾರೆ ಆದ್ದರಿಂದ ಹೆಚ್ಚಿನ ಜನರು ನನ್ನೊಂದಿಗೆ ಮಾತನಾಡುವುದು ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವ ಅಭಿವೃದ್ಧಿಯ ಬಗ್ಗೆ ಈ ಕೋರ್ಸ್ ಮಾಡುವ ಬಗ್ಗೆ ಅಥವಾ ಸಂವಹನ ಕೌಶಲ್ಯಗಳ ಕುರಿತಾದ ಕೋರ್ಸ್ನ ಬಗ್ಗೆ ಆಗಿರುತ್ತದೆ ಅವರು ಬಂದು ಹೇಳುವುದು ಏನೆಂದರೆ ನನ್ನದು ಹಿಂದಿ ಮಾಧ್ಯಮ ನನ್ನದು ಗುಜರಾತಿ ಮಾಧ್ಯಮ ನನ್ನದು ಮರಾಠಿ ಮಾಧ್ಯಮ ಮತ್ತು ನಾನು ತೆಲುಗಿನಿಂದ ಬಂದಿದ್ದೇನೆ ಎಂದು ಅವರು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿರುವುದಿಲ್ಲ ಅವರು ಹೇಳೋದೇನೆಂದರೆ ಹೇಗೆ ನಾನು ಈ ಕೋರ್ಸ್ ಅನ್ನು ಮಾಡುತ್ತೇನೆ ನಾನು ಹೇಳೋದು ನೀವು ಈ ಸರಳವಾದ ಇಂಗ್ಲಿಷ್ ಅನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾದರೆ ಇದನ್ನು ಅನುಸರಿಸಲು ಸಾಧ್ಯವಾಗುತ್ತದೆ ಆದರೆ ಅದರ ಹೊರತಾಗಿಯೂ ಕೆಲವರು ಒಂದು ರೀತಿಯ ಸೋಲಿನ ಮನೋಭಾವವನ್ನು ಬೆಳೆಸಿಕೊಳ್ಳುತ್ತಾರೆ ಆ ವ್ಯಕ್ತಿ ಹಿಂದಿ ಮಾಧ್ಯಮದವನು ಆದರೆ ಅವನು ನನಗಿಂತ ಚುರುಕಾಗಿದ್ದಾನೆ ಎಂದು ಭಾವಿಸುತ್ತಾರೆ ಅವಳು ತೆಲುಗು ಮಾಧ್ಯಮದಿಂದ ಬಂದವಳು ಆದರೆ ಅವಳು ಅದನ್ನು ನನಗಿಂತ ಚೆನ್ನಾಗಿ ಗ್ರಹಿಸಬಲ್ಲಳು ಆದರೆ ನಾನು ದುರ್ಬಲ ವ್ಯಕ್ತಿ ನಾನು ಬಡವ ಹೀಗಾಗಿ ವ್ಯಕ್ತಿಯು ಸ್ವಯಂ ಸಾಮರ್ಥ್ಯಗಳನ್ನು ದುರ್ಬಲಗೊಳಿಸಿಕೊಳ್ಳುತ್ತಾನೆ ವಿಷಯವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಮತ್ತು ಅದು ಮತ್ತೆ ವಿದ್ಯಾರ್ಥಿಗಳಿಗೆ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ವಿಶೇಷವಾಗಿ ಈ ಭಿನ್ನತೆಯನ್ನು ಹೊಂದಿರುವವರು ಸಾಮಾನ್ಯವಾಗಿ ಅವರು ಯಾವುದೇ ಪ್ರಶ್ನೆಗಳನ್ನು ಕೇಳುವುದಿಲ್ಲ ಮನಸ್ಸಿನೊಳಗೆ ಇಟ್ಟುಕೊಳ್ಳುತ್ತಾರೆ ಅವರು ತೆರೆದುಕೊಳ್ಳಲು ಬಯಸುವುದಿಲ್ಲ ಮತ್ತು ನೀವು ಸಮ್ಮೇಳನದಲ್ಲಿ ಭಾಗವಹಿಸುವವರೂ ಸಹ ಈ ಭಿನ್ನತೆಯಿಂದ ಬಳಲುತ್ತಿದ್ದಾರೆ ಅತಿಯಾದ ಉತ್ಸಾಹ ಮತ್ತು ಅಸಹಿಷ್ಣುತೆಯ ಸಂದರ್ಭದಲ್ಲಿ ಕೆಲವು ಅಡೆತಡೆಗಳು ಇರಬಹುದು ಒಬ್ಬ ವ್ಯಕ್ತಿಯು ಭಾಷಣಕಾರನ ಮೇಲೆ ಅಥವಾ ಆ ವ್ಯಕ್ತಿಯ ಮೇಲೆ ಅತಿಯಾದ ಆಸಕ್ತಿಯನ್ನು ಹೊಂದಿದ್ದರೆ ಉತ್ಸಾಹವು ಬರುತ್ತದೆ ನೀವು ಅತಿಯಾದ ಉತ್ಸಾಹದಲ್ಲಿದ್ದಾಗ ನೀವು ಏನು ಮಾಡುತ್ತೀರಿ ಎಂಬುದರ ಬಗ್ಗೆ ತಾಳ್ಮೆ ಇರುವುದಿಲ್ಲ ನೀವು ತಾಳ್ಮೆ ಕಳೆದುಕೊಳ್ಳುತ್ತೀರಿ ಮತ್ತು ನೀವು ಸ್ಪೀಕರ್ ಕಲ್ಪನೆಗಳಲ್ಲಿನ ಖಾಲಿ ಜಾಗಗಳನ್ನು ಭರ್ತಿ ಮಾಡುತ್ತಿರುವಂತೆ ಏನನ್ನೋ ಯೋಚಿಸುತ್ತಿದ್ದರೆ ತಕ್ಷಣ ನೀವು ಉತ್ತರಿಸಿ ಮುಕ್ತಾಯಗೊಳಿಸುತ್ತೀರಿ ಮತ್ತು ಕೆಲವು ಸ್ಪೀಕರ್ಗಳು ನಿಧಾನವಾಗಿರುತ್ತಾರೆ ಅಂದರೆ ವಿಮರ್ಶೆಗಳಿಂದ ಹೊರಬರಲು ನಿಧಾನವಾಗಿರುತ್ತಾರೆ ಆದರೆ ನೀವು ಅವುಗಳನ್ನು ಪೂರ್ಣಗೊಳಿಸಲು ಬಿಡುವುದಿಲ್ಲ ನೀವು ಜಿಗಿದು ನಂತರ ನೀವೇ ಪೂರ್ಣಗೊಳಿಸುತ್ತೀರಿ ಆದ್ದರಿಂದ ನಿಮ್ಮ ಅಸಹಿಷ್ಣುತೆಯ ಮಟ್ಟವೂ ಸ್ವಲ್ಪಮಟ್ಟಿಗೆ ಹಾಗೆಯೇ ಇದೆ ತುಂಬಾ ಜನರು ಅಸಹಿಷ್ಣುವಾಗಿದ್ದಾರೆ ಮತ್ತು ಅವರು ಭಾಷಣದ ಅಂತ್ಯದವರೆಗೆ ಕಾಯುವುದಿಲ್ಲ ಭಾಷಣವನ್ನು ಮುಕ್ತಾಯಗೊಳಿಸಲು ಪ್ರಯತ್ನಿಸುತ್ತಾರೆ ಅಥವಾ ಅವರು ತಮ್ಮ ಪ್ರಶ್ನೆಗಳನ್ನು ಮುಂದಿಡುತ್ತಾರೆ ಮತ್ತು ಮಧ್ಯಪ್ರವೇಶಿಸುತ್ತಲೇ ಇರುತ್ತಾರೆ ಆದ್ದರಿಂದ ಇದು ಕೆಲವೊಮ್ಮೆ ಸ್ಪೀಕರ್ ನ ಮಾತಿನ ಹರಿವನ್ನು ಕಡಿತಗೊಳಿಸಬಹುದು ಇದು ಬೆದರಿಸುವಂತೆಯೂ ಆಗಬಹುದು ಇದರಿಂದಾಗಿ ಸ್ಪೀಕರ್ ಸಂಪೂರ್ಣವಾಗಿ ಅಸಹಾಯಕತೆಯನ್ನು ಅನುಭವಿಸುತ್ತಾರೆ ಇದು ಸಕ್ರಿಯ ಕೇಳುಗನ ನೀತಿಗೆ ವಿರುದ್ಧವಾಗಿದೆ ನೀವು ಮೌನವಾಗಿದ್ದರೂ ನಿಮಗೆ ನೆನಪಿರುವು ಹಾಗೆ ತುಂಬಾ ಶಾಂತವಾಗಿ ಮತ್ತು ಸಾಂತ್ವನದ ಮೌನವನ್ನು ಕಾಪಾಡಿಕೊಳ್ಳಿ ಎಂದು ನಾನು ಹೇಳಿದ್ದೆ ಆದ್ದರಿಂದ ಇನ್ನೊಬ್ಬ ವ್ಯಕ್ತಿಯು ಆರಾಮವಾಗಿರಬೇಕು ಆದ್ದರಿಂದ ಇಡೀ ಪ್ರಕ್ರಿಯೆಯಲ್ಲಿ ನೀವು ಅತಿಯಾದ ಉತ್ಸಾಹ ಮತ್ತು ಅಸಹಿಷ್ಣುತೆಯಿಂದ ನೀವು ಸಂವಹನ ಪ್ರಕ್ರಿಯೆಯನ್ನು ಕೊನೆಗೊಳಿಸಲು ಉತ್ಸುಕರಾಗಿದ್ದೀರಿ ಇನ್ನೊಬ್ಬ ವ್ಯಕ್ತಿಯು ಮಾತನಾಡುವುದನ್ನು ನೀವು ಬಯಸುವುದಿಲ್ಲ ಮತ್ತು ಮಾತುಕತೆ ಮುಂದುವರಿಯುವುದನ್ನು ನೀವು ಬಯಸುವುದಿಲ್ಲ ಆದ್ದರಿಂದ ನೀವು ನಿಲ್ಲಿಸುತ್ತೀರಿ ಆದ್ದರಿಂದ ಸಕ್ರಿಯವಾಗಿ ಆಲಿಸುವಲ್ಲಿ ಇದು ಮತ್ತೊಂದು ಪ್ರಮುಖ ತಡೆಗೋಡೆಯಾಗಿದೆ ನಾವು ಹೊಂದಿರುವ ಆಳವಾದ ನಂಬಿಕೆಗಳು ಹೀಗಿರಬಹುದು ನಾವು ಕೇಳಿದ ಕಥೆಗಳಿಂದ ನಮ್ಮ ಸ್ವಂತ ಓದುವಿಕೆಯಿಂದ ಸಂಸ್ಕೃತಿಯಿಂದ ನಮಗೆ ನೀಡಲಾಗಿದೆ ಎಂದು ನಾನು ಹೇಳಲು ಬಯಸುತ್ತೇನೆ ಆದರೆ ನಂತರ ಬಾಲ್ಯದಿಂದಲೂ ನಾವು ಕೆಲವು ನಂಬಿಕೆಗಳನ್ನು ಬೆಳೆಸಿಕೊಂಡಿದ್ದೇವೆ ಕೆಲವೊಮ್ಮೆ ಮುಚ್ಚಿದ ಮನಸ್ಸುಗಳು ನಮ್ಮಲ್ಲಿ ಆಳವಾಗಿ ಬೇರೂರಿರುವ ನಂಬಿಕೆಗಳು ಮತ್ತು ನಂಬಿಕೆಗಳ ರೂಢಮಾದರಿಗಳಿಂದಾಗಿ ಇದು ರೂಪುಗೊಂಡಿದೆ ಈಗ ಇದು ಮೇಲ್ನೋಟದ ಆಲಿಸುವಿಕೆ ಕಾರಣವಾಗಬಹುದು ಒಂದು ಧರ್ಮದಿಂದ ಬಂದ ಯಾರದ್ದೋ ನಂಬಿಕೆಗೆ ನಾನು ವಿಭಿನ್ನ ರೀತಿಯ ನಂಬಿಕೆಗಳನ್ನು ಹೊಂದಿದ್ದೇನೆ ಅಥವಾ ನಾನು ಚಂದಾದಾರನಾಗಿಲ್ಲ ಆದ್ದರಿಂದ ನಾನು ಆ ವ್ಯಕ್ತಿಯ ಮಾತನ್ನು ಬಹಳ ಮೇಲ್ನೋಟಕ್ಕೆ ಆಲಿಸಲು ಒಲವು ತೋರುತ್ತೇನೆ ಈಗ ಇದು ಆಗಾಗ್ಗೆ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಬಹುದು ಅಂದರೆ ಭಾಷಣಕಾರರ ನಿಲುವು ಮತ್ತು ದೃಷ್ಟಿಕೋನವು ಧರ್ಮವಾಗಿರಬೇಕಾಗಿಲ್ಲವಾದ್ದರಿಂದ ಅದು ಯಾವುದೇ ಸಿದ್ಧಾಂತಗಳ ನಡುವೆ ಒಂದು ಸಿದ್ಧಾಂತ ಮತ್ತು ಇನ್ನೊಂದು ಸಿದ್ಧಾಂತದ ಪರಿಭಾಷೆಯಲ್ಲಿ ಒಬ್ಬರ ಸ್ವಂತ ನಂಬಿಕೆಗಳ ಅಂದರೆ ಸಂಸ್ಕೃತಿಯ ಧರಿಸುವ ವಿಧಾನ ತಿನ್ನುವ ವಿಧಾನ ಇತರ ವ್ಯಕ್ತಿಯ ನಂಬಿಕೆಗಳಾಗಿರುತ್ತವೆ ಆದ್ದರಿಂದ ಈ ಎಲ್ಲಾ ವಿಷಯಗಳು ಘರ್ಷಣೆಗೆ ಬರಬಹುದು ಇದು ಸಕಾರಾತ್ಮಕ ಪಕ್ಷಪಾತ ಮತ್ತು ಪ್ರಭಾವಕ್ಕೂ ಕಾರಣವಾಗಬಹುದು ಅದು ತೀರ್ಪು ನೀಡುವ ಸಾಮರ್ಥ್ಯದ ಮೇಲೂ ಆಗಬಹುದು ಆದ್ದರಿಂದ ನಿಮ್ಮ ಸ್ವಂತ ಆಳವಾದ ಬೇರೂರಿರುವ ನಂಬಿಕೆಗಳು ನಿಮ್ಮನ್ನು ಬೇರೆಯ ವ್ಯಕ್ತಿ ಬಗ್ಗೆ ಕುರುಡಾಗಿಸಬಹುದು ಮತ್ತು ನಂತರ ಒಂದು ರೀತಿಯ ಅನುಕೂಲಕರ ಪಕ್ಷಪಾತವನ್ನು ರೂಪಿಸಬಹುದು ವ್ಯಕ್ತಿಯ ಒಳ್ಳೆಯದರ ಬಗ್ಗೆ ಯೋಚಿಸಬಹುದು ಮತ್ತು ವ್ಯಕ್ತಿಯು ಸ್ವಲ್ಪ ತಪ್ಪಾಗಿದ್ದರೂ ಅದು ನಿಮ್ಮ ಮೇಲೆ ಪ್ರಭಾವ ಬೀರಬಹುದು ಅಂದರೆ ನಿರ್ಣಯಿಸುವ ಸಾಮರ್ಥ್ಯದ ಮೇಲೆ ಆದ್ದರಿಂದ ಇದು ಸಕ್ರಿಯ ಆಲಿಸುವಿಕೆಗೆ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸಬಲ್ಲ ಸಂಗತಿಯಾಗಿದೆ ಮತ್ತು ನೀವು ಅದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಆದ್ದರಿಂದ ಮುಕ್ತಾಯಗೊಳಿಸುವ ಮೊದಲು ನಾನು ನೀವು ಸಕಾರಾತ್ಮಕ ಪಕ್ಷಪಾತ ಮತ್ತು ಪ್ರಭಾವವನ್ನು ಹೇಗೆ ತಪ್ಪಿಸಬೇಕು ಎಂಬುದರ ಕುರಿತು ವಿವರಣಾತ್ಮಕ ಉದಾಹರಣೆ ಒಂದನ್ನು ಹೇಳುತ್ತೇನೆ ಸಂದೇಶವನ್ನು ಕೇಳಿಸಿಕೊಳ್ಳಿ ಮತ್ತು ನಂತರ ನೀವು ಮೌಲ್ಯಮಾಪನ ಮಾಡಿಕೊಳ್ಳಿ ಈಗ ಸಂದೇಶವನ್ನು ನೀಡಿದ ರೀತಿ ಹೇಗಿದೆ ನೋಡಿ ನೀವು ಇದನ್ನು ಹೇಗೆ ಮೌಲ್ಯಮಾಪನ ಮಾಡಬಹುದು ಎಂದು ನಾನು ಇದನ್ನು ಓದಲಿದ್ದೇನೆ ಆದ್ದರಿಂದ ನೀವು ಅದನ್ನು ನಿಮ್ಮ ಮನಸ್ಸಿನಲ್ಲಿ ಕೆಲಸ ಮಾಡಲು ಬಿಡಿ ಮತ್ತು ನಂತರ ನೀವು ಒಂದು ಕಲ್ಪನೆಯನ್ನು ಬೆಳೆಸಿಕೊಳ್ಳಿ ಇದರ ಹಿಂದೆ ನಮ್ಮ ನಾಯಕನಾಗಿದ್ದ ಈ ವ್ಯಕ್ತಿ ಯಾರು ನಮ್ಮ ನಾಯಕನು ಅತೃಪ್ತ ಬಾಲ್ಯವನ್ನು ಹೊಂದಿದ್ದನು ಮತ್ತು ಅವನ ತಂದೆ ಸ್ವಲ್ಪ ಔಪಚಾರಿಕ ಶಿಕ್ಷಣವನ್ನು ಹೊಂದಿದ್ದರು ಸ್ವಯಂ ಶಿಕ್ಷಣದ ಮೂಲಕ ಕಲಾವಿದನಾಗುವ ಅವರ ಮಹತ್ವಾಕಾಂಕ್ಷೆಯನ್ನು ತೀವ್ರವಾಗಿ ವಿರೋಧಿಸಿದ ಅವರು ರಾಷ್ಟ್ರೀಯವಾಗಿ ಅತಿ ಹೆಚ್ಚು ಮಾರಾಟವಾದ ಪುಸ್ತಕವೊಂದರ ಲೇಖಕನು ಅವನಾಗುತ್ತಾನೆ ಅಡೆತಡೆಗಳು ಅವನನ್ನು ನಿರುತ್ಸಾಹಗೊಳಿಸಲಿಲ್ಲ ಇತರರು ಇದು ಅಸಾಧ್ಯವೆಂದು ಹೇಳಿದಾಗ ಪ್ರತಿ ತಡೆಗೋಡೆ ಬಂದಾಗ ಅದನ್ನು ದಾಟಿ ಆಯ್ದ ಯುವಜನರ ಯುವ ಚಳುವಳಿ ಕಟ್ಟಿಕೊಂಡು ಅವರು ತಮ್ಮ ಸಕ್ರಿಯ ಭಾಷಣಕ್ಕೆ ವಿಶ್ವದಾದ್ಯಂತ ಹೆಸರುವಾಸಿಯಾಗಿದ್ದಾರೆ ಅವನ ಹತ್ತಿರದ ಸಹಚರರು ಅವನು ನಂಬಲಾಗದ ಕಾರ್ಯಗಳನ್ನು ಸಾಧಿಸಿದ್ದಾನೆ ಎಂದು ಹೇಳುತ್ತಾರೆ ಅವರ ಇಚ್ಛೆಯ ಉತ್ಸಾಹ ಅವರು ಈಗ ನಂಬಿರುವ ರೀತಿಯ ಸರ್ಕಾರವನ್ನು ರಚಿಸುವ ಸಲುವಾಗಿ ಆ ನಾಯಕನಾರು ಅಷ್ಟೊಂದು ಪ್ರಶಂಸೆಗೆ ಪಾತ್ರರಾಗಿರುವ ಮತ್ತು ಪ್ರೀತಿಯಿಂದ ಹೇಳಲಾಗುತ್ತಿರುವ ನಾಯಕನೇ ಅಡಾಲ್ಫ್ ಹಿಟ್ಲರ್ ಆದ್ದರಿಂದ ಬಹಳ ಪ್ರಶಂಸಾತ್ಮಕ ವಿಧಾನದಿಂದ ಬರೆಯಲಾಗಿದೆ ಅಡಾಲ್ಫ್ ಹಿಟ್ಲರನ ಅತ್ಯಂತ ಪ್ರಸಿದ್ಧ ಅನುಯಾಯಿ ಆಗಿರುವವನು ಆದರೆ ಇದು ಹೇಳಲು ಕೇವಲ ಒಂದು ಉದಾಹರಣೆಯಾಗಿದೆ ಏನನ್ನಾದರೂ ಹೇಗೆ ನಿರೂಪಿಸಲಾಗುತ್ತಿದೆ ಎಂಬುದು ಸಹ ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಪಕ್ಷಪಾತ ರಚಿಸುತ್ತದೆ ಆದ್ದರಿಂದ ನೀವು ಅದರ ಬಗ್ಗೆ ಜಾಗರೂಕರಾಗಿರಬೇಕು ಇದರಿಂದಾಗಿ ಕೇಳುವಿಕೆಗೆ ತಡೆ ರೂಪುಗೊಳ್ಳಬಾರದು ಒಟ್ಟಾರೆಯಾಗಿ ನಾನು ತಿಳಿಸಿದ ಸಂವಹನದ ಈ ಭಾಗವನ್ನು ಆಲಿಸುವಿಕೆಯ ಮಹತ್ವ ಮತ್ತು ನಂತರ ಸಕ್ರಿಯ ಆಲಿಸುವಿಕೆ ಮತ್ತು ನಂತರ ಕೇಳುವಿಕೆಗೆ ಅಡೆತಡೆವನ್ನು ನಾವು ಮುಕ್ತಾಯಗೊಳಿಸುತ್ತಿದ್ದೇವೆ ಮುಂದಿನದರಲ್ಲಿ ನಾನು ದೂರವಾಣಿ ಕೌಶಲ್ಯಗಳಿಗೆ ಸಂಬಂಧಿಸಿದ ಅಂಶಗಳನ್ನು ಮುಂದುವರಿಸುತ್ತೇನೆ ಮತ್ತು ನಂತರ ಮೊಬೈಲ್ ಕೌಶಲ್ಯಗಳು ಮತ್ತೆ ಕೇಳುವ ಮತ್ತು ಮಾತನಾಡುವ ಹತ್ತಿರದಲ್ಲಿವೆ ಆದ್ದರಿಂದ ನಾನು ವಿದಾಯ ಹೇಳುವ ಮೊದಲು ನೀವು ಈ ಉಲ್ಲೇಖದ ಬಗ್ಗೆ ಯೋಚಿಸಬೇಕೆಂದು ನಾನು ಬಯಸುತ್ತೇನೆ ಇತರರು ಇಷ್ಟಪಡುವ ರೀತಿಯಲ್ಲಿ ಮಾತನಾಡಿ ಇತರರು ನಿಮ್ಮ ಮಾತನ್ನು ಕೇಳಲು ಇಷ್ಟಪಡುವ ರೀತಿಯಲ್ಲಿ ಮಾತನಾಡಿ ಇತರರು ಹೇಗೆ ಕೇಳಿಸಿಕೊಳ್ಳ ಬೇಕು ಎಂದರೆ ನಿಮ್ಮೊಂದಿಗೆ ಮಾತನಾಡಲು ಇಷ್ಟಪಡುವ ರೀತಿ ಮಾತನಾಡ ಬೇಕು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 ಈ ವೀಡಿಯೊವನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು